ಸಂಶೋಧನಾ ಪ್ರೊಫೆಸರ್ ಅರುಣ್ ಕೆ ಟ್ಯಾಂಗಿರಾಲಾ ಮೆಟಾಲರ್ಜಿಕಲ್ ಮತ್ತು ಮೆಟೀರಿಯಲ್ಸ್ ಎಂಜಿನಿಯರಿಂಗ್ ಇಲಾಖೆ ಮದ್ರಾಸ್ ಉಪನ್ಯಾಸ 17 3 ಬಿ ಮಾಡೆಲಿಂಗ್ ಸ್ಕಿಲ್ಸ್ ಕೌಶಲ್ಯಗಳು ಈ ಅಧಿವೇಶನದಲ್ಲಿ ನಾವು ಎರಡು ಉದಾಹರಣೆಗಳ ಮೂಲಕ ಕಾರ್ಯನಿರ್ವಹಿಸುತ್ತೇವೆ ಮೊದಲ ಉದಾಹರಣೆಯಲ್ಲಿ ಡೇಟಾ ವಿಶ್ಲೇಷಣೆ ಅಧಿವೇಶನದಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡುತ್ತಿದ್ದ CO 2 ಡೇಟಾ ಸೆಟ್ ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತೊಮ್ಮೆ ನಾವು R ನಿಂದ ಶುದ್ಧ ಸ್ಲೇಟ್ನಿಂದ ಪ್ರಾರಂಭಿಸಿ ಮತ್ತು ಬೇಸ್ ಪ್ಯಾಕೇಜ್ನೊಂದಿಗೆ ಬರುವ CO 2 ಡೇಟಾ ಸೆಟ್ ಅನ್ನು ಲೋಡ್ ಮಾಡುತ್ತೇವೆ ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ CO2 ಡೇಟಾ ಸೆಟ್ ಕೇವಲ ಒಂದು ಪ್ಯಾಕೇಜ್ನೊಂದಿಗೆ ಇರಬಾರದು ನೀವು ಲೋಡ್ ಮಾಡುವಾಗ ಅವುಗಳು ಇತರ ಪ್ಯಾಕೇಜುಗಳಾಗಿರುತ್ತವೆ ನೀವು ಅದೇ ಡೇಟಾ ಸೆಟ್ ಅನ್ನು ಸಹ ಹೊಂದಬಹುದು ಡೇಟಾ ಸೆಟ್ ಎಂದು ಕರೆಯಲಾಗುವ ಬೇಸ್ ಪ್ಯಾಕೇಜ್ನೊಂದಿಗೆ ಬರುವ CO 2 ಡೇಟಾ ಸೆಟ್ ಅನ್ನು ನಾನು ಉಲ್ಲೇಖಿಸುತ್ತಿದ್ದೇನೆ ಆದ್ದರಿಂದ ನಾವು ಕೊನೆಯ ಬಾರಿ ಕೆಲಸ ಮಾಡಿದ ಅದೇ ಡೇಟಾವನ್ನು ಅನುಸರಿಸಲು ಇದು CO 2 ಡೇಟಾವನ್ನು ಲೋಡ್ ಮಾಡಿತು ಮತ್ತು ಕಥಾವಸ್ತುವನ್ನು ನೋಡೋಣ ಮತ್ತು ಅದು ನಿಜವಾಗಿ ಒಂದೇ ಎಂದು ನೀವು ಗಮನಿಸಬೇಕು ಇದು ಒಂದು ರೇಖೀಯ ಪ್ರವೃತ್ತಿಯನ್ನು ಹೊಂದಿದೆ ಆದರೆ ಇದು ಒಂದು ವರ್ಗೀಯ ಪ್ರವೃತ್ತಿ ಅಥವಾ ಒಂದು ಘನದ ಒಂದು ನೋಟ ಆಗಿರಬಹುದು ನಿಮಗೆ ತಿಳಿದಿಲ್ಲ ಆದರೆ ಖಂಡಿತ ಸಮಯದ ಪ್ರವೃತ್ತಿ ಕಾರ್ಯವನ್ನು ಹೊಂದಿದೆ ಇದರ ಮೇಲ್ಭಾಗದಲ್ಲಿ ನಾವು ಮಾದರಿಯೊಂದನ್ನು ಹೊಂದಲು ಬಯಸುವ ಒಂದು ಆಸಿಲೇಟರಿ ಪ್ರವೃತ್ತಿ ಕೂಡ ಇದೆ ತದನಂತರ ಅದನ್ನು ಮಾಡಬೇಕಾದಂತಹ ಒಂದು ಸಂಭವನೀಯ ಅಂಶವಿರಬಹುದು ಆದ್ದರಿಂದ ಇಲ್ಲಿ ಗೋಲು ಸರಣಿಯನ್ನು ರೂಪಿಸುವುದು ಆದ್ದರಿಂದ ನಾನು CO 2 ಮಟ್ಟವನ್ನು ಮುನ್ಸೂಚಿಸಲು ಆ ಮಾದರಿಯನ್ನು ಬಳಸಬಹುದು ಸಂಪೂರ್ಣ ಮಾಡೆಲಿಂಗ್ ವ್ಯಾಯಾಮದ ಮೂಲಕ ನಾವು ಹೋಗುವುದಿಲ್ಲ ಯಾಕೆಂದರೆ ಸಂಪೂರ್ಣ ಮಾಡೆಲಿಂಗ್ ವ್ಯಾಯಾಮವು ಯಾದೃಚ್ಛಿಕ ಪ್ರಕ್ರಿಯೆಗಳ ಕೆಲವು ಸಿದ್ಧಾಂತಕ್ಕೆ ಸಹ ಕರೆಯಬಹುದು ಅಲ್ಲಿ ನಾವು ಸಂಭವನೀಯ ಘಟಕಗಳನ್ನು ಹೇಗೆ ರೂಪಿಸಬೇಕು ಎಂಬುದನ್ನು ಕಲಿಯಬಹುದು ಪ್ರವೃತ್ತಿಯನ್ನು ಮತ್ತು ಆಂದೋಲನದ ಭಾಗವನ್ನು ಹೇಗೆ ರೂಪಿಸಬೇಕು ಎಂದು ನಾನು ನಿಮಗೆ ಮಾತ್ರ ತೋರಿಸುತ್ತೇನೆ ಮತ್ತು ಉಳಿದವು ಬೇರೆ ಕೆಲವು ಕೋರ್ಸ್ಗಳಿಗೆ ಮೀಸಲಾಗಿರುತ್ತದೆ ಅಥವಾ ನೀವು ಅದರೊಂದಿಗೆ ಈಗಾಗಲೇ ಪರಿಚಿತರಾಗಿರಬಹುದು ನೀವು ಮುಂದೆ ಹೋಗಿ ಅದನ್ನು ಮಾಡಬಹುದು ಆದ್ದರಿಂದ ಇಲ್ಲಿ ನಾವು ಮಾಡಬಹುದಾದ ಮೊದಲ ವಿಷಯವೆಂದರೆ ನಾವು ಪ್ರವೃತ್ತಿಯನ್ನು ರೂಪಿಸಬಹುದು ಅಲ್ಲಿ ಪ್ರವೃತ್ತಿ ಸಮಯದ ಕಾರ್ಯವಾಗಿರುತ್ತದೆ ಆದುದರಿಂದ ಸಮಯವು ರಿಗ್ರೆಸರ್ ಮತ್ತು CO 2 ಆಸಕ್ತಿಯ ವೇರಿಯಬಲ್ ಆಗಿದೆ ಅಥವಾ ಸಮಯ ವೆಕ್ಟರ್ ಅನ್ನು ಹೊರತೆಗೆಯಲು ನಾವು ಸಮಯ ಆಜ್ಞೆಯನ್ನು ಬಳಸಬಹುದಾಗಿತ್ತು ನೀವು ಇಲ್ಲಿ ಗಮನಿಸಬೇಕಾದರೆ ಕೆಲಸದ ಬಾಹ್ಯಾಕಾಶ ಫಲಕದಲ್ಲಿ CO 2 ಒಂದು ಸಮಯ ಸರಣಿಯ ವಸ್ತುವಾಗಿದ್ದು ಆದ್ದರಿಂದ ಅದು ಯಾವಾಗಲೂ ಸಮಯದ ಅಂಚೆಚೀಟಿಗಳನ್ನು ವೈಶಿಷ್ಟ್ಯಗಳಂತೆ ಹೊಂದಲಿದೆ ನಾವು ಸಮಯ ಅಂಚೆಚೀಟಿಗಳನ್ನು ಹೊರತೆಗೆಯುತ್ತೇವೆ ಮತ್ತು ಅವುಗಳನ್ನು Tvec ಯಲ್ಲಿ ಸಂಗ್ರಹಿಸುತ್ತೇವೆ ಇದು ನಾನು ಆರಿಸಿದ ವೇರಿಯಬಲ್ ಹೆಸರು ಈಗ ನಾವು R ನಲ್ಲಿ lm ಎಂದು ಕರೆಯಲಾಗುವ ವಾಡಿಕೆಯನ್ನು ಬಳಸಿಕೊಂಡು ಪ್ರವೃತ್ತಿಯನ್ನು ಹೊರತೆಗೆಯಬಹುದು lm ರೇಖಾತ್ಮಕ ಮಾದರಿ ಅಥವಾ ರೇಖೀಯ ಮಾದರಿಗಳಿಗೆ ಪ್ರತಿನಿಧಿಸುತ್ತದೆ ಈ ದೈನಂದಿನ ಕೆಳಗಿರುವ ಅಂದಾಜು ಅಲ್ಗಾರಿದಮ್ ಕನಿಷ್ಠ ಚೌಕ ಪ್ರಮಾಣಿತ ಕನಿಷ್ಠ ಚೌಕಗಳ ಕ್ರಮಾವಳಿ ಇತರ ಹಲವು ವೈಶಿಷ್ಟ್ಯಗಳೊಂದಿಗೆ ಉದಾಹರಣೆಗೆ ನೀವು ಡೇಟಾದ ಉಪವಿಭಾಗವನ್ನು ಮಾತ್ರ ಬಳಸಬಹುದಿತ್ತು ನೀವು ತೂಕವನ್ನು ಪೂರೈಸಬಹುದು ಮತ್ತು ಹೀಗೆ ಮಾಡಬಹುದು ಆದರೆ ನಾವು lm ನ ಅತ್ಯಂತ ಸರಳ ಅಥವಾ ವೆನಿಲಾ ಆವೃತ್ತಿಯನ್ನು ಬಳಸಲು ಹೋಗುತ್ತೇವೆ ಮತ್ತು ನಾವು ಈ ಮಾದರಿಯನ್ನು ಲಿನ್ CO 2 ಎಂದು ಕರೆಯೋಣ ಅದು ನಾನು ಆಯ್ಕೆ ಮಾಡುವ ಒಂದು ವೇರಿಯೇಬಲ್ ಹೆಸರು ಮತ್ತು ನಾನು ಇಲ್ಲಿ ಏನು ಮಾಡುತ್ತಿದ್ದೇನೆ ಎಂದು ನನಗೆ ತೋರಿಸುತ್ತೇನೆ ಹಾಗಾಗಿ ನಾನು ಬಯಸುವ ಸೂತ್ರವನ್ನು ನಾನು ಇಲ್ಲಿ ಪೂರೈಸುತ್ತೇನೆ ಈಗ ಸೂತ್ರದ ಮೂಲಕ ನಾವು ಅರ್ಥೈಸುವ CO 2 ಮತ್ತು ಟ್ವೆಕ್ನ ರಿಗ್ರೆಸರ್ ಇರುವ ಭವಿಷ್ಯ ವೇರಿಯೇಬಲ್ ನಡುವಿನ ಸಾಂಕೇತಿಕ ಸಂಬಂಧವಾಗಿದೆ ಪ್ರತಿಬಂಧಕ ಪದವೂ ಇದೆ ಎಂದು ನಾನು lm ಗೆ ಹೇಳಬೇಕಾಗಿಲ್ಲ ಆದುದರಿಂದ ಒಂದು ಮಧ್ಯಂತರದ ಅವಧಿಯು ಇರುವುದೆಂದು ಅದು ಅರ್ಥೈಸಿಕೊಳ್ಳುತ್ತದೆ ಮತ್ತೊಂದೆಡೆ ನಾನು ಪ್ರತಿಬಂಧಕ ಪದವನ್ನು ಬಯಸದಿದ್ದರೆ ಯಾವುದೇ ಕಾರಣಕ್ಕಾಗಿ ಯಾವುದೇ ಮಧ್ಯಂತರ ಅವಧಿಯಿಲ್ಲ ಎಂದು ನಾನು ನಂಬಿದ್ದೇನೆ ನಂತರ ನಾನು ಈ ಸಿಂಟ್ಯಾಕ್ಸ್ ಅನ್ನು ಬಳಸಬಹುದೆಂದು ನಂಬಿದ್ದೆವು ಆದರೆ ಆ ಸಮಯದಲ್ಲಿ ಒಂದು ತಡೆ ಅಥವಾ ಇಲ್ಲವೇ ಎಂದು ನಮಗೆ ಗೊತ್ತಿಲ್ಲ ಸಹಜವಾಗಿ ನಾವು ದೃಷ್ಟಿಗೋಚರ ವಿಷಯಗಳನ್ನು ನೋಡಬಹುದಾಗಿದೆ ಆದರೆ ಒಂದು ತಡೆಯಾಜ್ಞೆ ಇದ್ದಲ್ಲಿ ನಮಗೆ ಮೊದಲು ಅಲ್ಗಾರಿದಮ್ ಅನ್ನು ಅವಲಂಬಿಸಿಬಿಡೋಣ ಆದ್ದರಿಂದ ಈಗ ನಾವು ಹೊಂದಿರುವ ಮಾದರಿಯೆಂದರೆ ಈಗ ನಾವು ಈ ಮಾದರಿಯನ್ನು ಪರಿಶೀಲಿಸಬಹುದು ಮತ್ತು ಅದನ್ನು ಮುಂದುವರೆಸಲು ನಾವು ಇದನ್ನು ಮಾಡಬೇಕು ಸಾರಾಂಶ ಆಜ್ಞೆಯು ವಿಭಿನ್ನ ರೀತಿಯ ವಸ್ತುಗಳನ್ನು ಅನ್ವಯಿಸುವ ಅತ್ಯಂತ ವಿವಿಧೋದ್ದೇಶದ ಆಜ್ಞೆಯಾಗಿದೆ ಲಿನ್ CO 2 ಒಂದು ಎಲ್ಎಮ್ ವಿಧದ ವಸ್ತುವಾಗಿದೆ ಮೂಲಭೂತವಾಗಿ ಅದು ಮಾದರಿ ವಿಧದ ವಸ್ತುವಾಗಿದೆ ಮತ್ತು ಅದರಲ್ಲಿ ಹಲವಾರು ಅಂಶಗಳಿವೆ ಆದರೆ ಮೊದಲು ಸಾರಾಂಶವನ್ನು ನೋಡೋಣ ಮತ್ತು ಅದು ಏನು ಹೊರಹೊಮ್ಮುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ಮೇಲ್ಭಾಗದಲ್ಲಿ ಇದು ನಿಮಗೆ ಮೂಲಭೂತವಾಗಿ ನಾವು ಮಾದರಿಯ ಸಾಂಕೇತಿಕ ಸಂಬಂಧವಾಗಿರುವ ಸೂತ್ರವನ್ನು ನೀಡುತ್ತದೆ ತದನಂತರ ಇದು ಉಳಿದಿರುವ ಕೆಲವು ಅಂಕಿಅಂಶಗಳನ್ನು ನೀಡುತ್ತದೆ ಸರಾಸರಿ ಏನು ಮತ್ತು ಹೀಗೆ ಉಳಿಕೆಗಳು ಶೂನ್ಯ ಅರ್ಥವಿದೆಯೇ ಎಂಬ ಬಗ್ಗೆ ಕೆಲವು ಪರಿಕಲ್ಪನೆಗಳನ್ನು ನೀವು ನೋಡುತ್ತೀರಿ ವ್ಯಾಪ್ತಿಯು ಎಷ್ಟು ಮತ್ತು ಅದಕ್ಕಿಂತಲೂ ಹೆಚ್ಚಾಗಿರುತ್ತದೆ ಆದರೆ ನಾವು ಅದನ್ನು ಹಿಂತಿರುಗುತ್ತೇವೆ ನಮಗೆ ಪ್ರಾಥಮಿಕ ಆಸಕ್ತಿಯನ್ನು ಅಡ್ಡಿ ಮತ್ತು ಇಳಿಜಾರಿನ ಅಂದಾಜುಗಳು ನಾವು ಕೇವಲ ಒಂದು ರೇಖಾತ್ಮಕ ಮಾದರಿ ಹೊಂದಿದ್ದೇವೆ ಮತ್ತು ನೀವು ಇಲ್ಲಿ ನೋಡುವಂತೆ ಗುಣಾಂಕಗಳ ಅಡಿಯಲ್ಲಿ ನಾಲ್ಕು ಅಂಕಣಗಳಿವೆ ಮೊದಲ ಕಾಲಮ್ ನಮಗೆ ಅಂದಾಜು ನೀಡುತ್ತದೆ ಎರಡನೆಯ ಕಾಲಮ್ ನಮಗೆ ಸಿಗ್ಮಾ ದೋಷ ಅಥವಾ ಆಯಾ ಅಂದಾಜಿನ ಸರಾಸರಿ ದೋಷ ಎಂದು ನಾವು ಕರೆಯುವ ಪ್ರಮಾಣಿತ ದೋಷವನ್ನು ನೀಡುತ್ತದೆ ತದನಂತರ ಕೊನೆಯ ಎರಡು ಈ ಅಂದಾಜುಗಳ ಅಂಕಿಅಂಶಗಳಿಗೆ ಸಂಬಂಧಿಸಿವೆ ಮತ್ತು ಇಲ್ಲಿ ನಕ್ಷತ್ರಗಳು ಕೂಡ ಇವೆ ಆದ್ದರಿಂದ ಇದರ ಬಗ್ಗೆ ಎಲ್ಲವೂ ಏನೆಂಬುದನ್ನು ತ್ವರಿತವಾಗಿ ಅರ್ಥಮಾಡಿಕೊಳ್ಳೋಣ ಆದ್ದರಿಂದ ಅಂದಾಜುಗಳು ಸಹಜವಾಗಿ ನಾವು ಓದಬಹುದು ಸ್ವತಃ ಅಂದಾಜುಗಳು ಸಾಕಷ್ಟು ಮಾಹಿತಿಯನ್ನು ಹೊಂದಿರುವುದಿಲ್ಲ ಅವರು ಪ್ರಮಾಣಿತ ದೋಷದ ಸಂದರ್ಭದಲ್ಲಿ ವ್ಯಾಖ್ಯಾನಿಸಬೇಕಾಗಿದೆ ಹಾಗಾಗಿ ಇದರ ಅರ್ಥವೇನೆಂದರೆ ಅಂದಾಜು ಇಲ್ಲಿ ಬಹಳ ಕಡಿಮೆ ಮೌಲ್ಯವಾಗಿದೆ ಎಂದು ಊಹಿಸಿ ಅಂದಾಜು ನಿರ್ಲಕ್ಷ್ಯಗೊಳ್ಳಬಹುದೆಂದು ನೀವು ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ ಇಳಿಜಾರು 10 ವಿದ್ಯುತ್ ಮೈನಸ್ 4 ಆಗಿ ಹೊರಹೊಮ್ಮಿದೆ ಎಂದು ಭಾವಿಸೋಣ ಇದು ಕೆಲವು ಘಟಕಗಳನ್ನು ಹೊಂದಿದೆ ಆದ್ದರಿಂದ ಇದು ಘಟಕಗಳಿಗೆ ಸಂವೇದನಾಶೀಲವಾಗಿರುತ್ತದೆ ಆದ್ದರಿಂದ 10 ವಿದ್ಯುತ್ ಮೈನಸ್ 4 ನ ಆದೇಶದ ಮೌಲ್ಯವು ಯಾವುದಾದರೂ ಅರ್ಥವನ್ನು ಕೊಡುವುದಿಲ್ಲ ಅಥವಾ ಯಾವುದೇ ಮಹತ್ವದ ಅರ್ಥವನ್ನು ಹೊಂದುವುದಿಲ್ಲ ಇದು ಪ್ರಮಾಣಿತ ದೋಷದ ಸಂದರ್ಭದಲ್ಲಿ ವ್ಯಾಖ್ಯಾನಿಸದಿದ್ದರೆ ಆದ್ದರಿಂದ ಇಲ್ಲಿ ಪ್ರಮಾಣಿತ ದೋಷವು ಅಂದಾಜುಗಳಿಗೆ ತುಲನಾತ್ಮಕವಾಗಿ ಚಿಕ್ಕದಾಗಿದೆ ಈ ಅಂದಾಜುಗಳನ್ನು ಗಮನಾರ್ಹವೆಂದು ಪರಿಗಣಿಸಬೇಕಾಗಿದೆ ಎಂಬ ಅಂಶವನ್ನು ತಿಳಿಸುವ ಮೂಲಕ ಅವುಗಳನ್ನು ನಿಜವಾಗಿಯೂ ನೀವು ಅತೀ ಕಡಿಮೆ ಅಥವಾ ಸೈದ್ಧಾಂತಿಕವಾಗಿ ಶೂನ್ಯವಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಈಗ ಟಿ ಮೌಲ್ಯದ ಕಾಲಮ್ ನಾನು ಹೋಗುವುದಿಲ್ಲ ಎಂದು ಸಂಗತಿ ಇದು ಊಹೆಯ ಪರೀಕ್ಷೆಗೆ ಸಂಬಂಧಿಸಿದ ಆದ್ದರಿಂದ ಊಹಾ ಪರೀಕ್ಷೆಯ ಕೋರ್ಸ್ನಲ್ಲಿರಬಹುದು ಈ ಕುರಿತು ನೀವು ಬಹಳಷ್ಟು ವಿವರಗಳನ್ನು ಕಾಣಬಹುದು ಕೊನೆಯ ಕಾಲಮ್ p ಮೌಲ್ಯ ಎಂದು ಕರೆಯಲ್ಪಡುವದನ್ನು ವರದಿ ಮಾಡುತ್ತದೆ ಮತ್ತು ಪು ಮೌಲ್ಯವು ಮತ್ತೊಮ್ಮೆ ಈ ನಿಯತಾಂಕವನ್ನು ಅಂದಾಜು ಮಾಡುವ ಸಂಭವನೀಯತೆಯಾಗಿದೆ ನಾವು ಕಂಡುಹಿಡಿದಿದ್ದಕ್ಕಿಂತಲೂ ಅಂದಾಜು ದೊಡ್ಡದಾಗಿದೆ ಆದರೆ ವಿವರಗಳಿಗೆ ತುಂಬಾ ಹೆಚ್ಚು ಹೋಗದೆ ಪು ಮೌಲ್ಯವು ತುಂಬಾ ಕಡಿಮೆಯಿದ್ದರೆ ಸರಳ ಅರ್ಥ ಶೂನ್ಯ ನಿಯತಾಂಕಗಳು ನಿಜವಾದ ಶೂನ್ಯ ಮೌಲ್ಯ ಎಂದು ಊಹೆ ಇಲ್ಲಿ ನಿಯತಾಂಕಗಳು ಯಾವುವು ಪ್ರತಿಬಂಧಕ ಮತ್ತು ಇಳಿಜಾರು ಮತ್ತು ಈ ವಿಶ್ಲೇಷಣೆಯ ಸಂಪೂರ್ಣ ಉದ್ದೇಶವೆಂದರೆ ಊಹೆಯನ್ನು ಪರೀಕ್ಷಿಸುವುದು ಮಾಲಿಕ ನಿಯತಾಂಕಗಳು ನಿಜವಾದ ಶೂನ್ಯವೆಂದು ಆದ್ದರಿಂದ ಪು ಮೌಲ್ಯವು ತುಂಬಾ ಕಡಿಮೆಯಿದ್ದಾಗ ನಿಯತಾಂಕಗಳನ್ನು ಶೂನ್ಯ ಮೌಲ್ಯವಾಗಿರಬೇಕು ಎಂಬ ಶೂನ್ಯ ಊಹೆಯನ್ನು ತಿರಸ್ಕರಿಸಬೇಕು ಮತ್ತು ನೀವು ನೆನಪಿಸಿಕೊಂಡರೆ ನಾವು ನುಡಿಗಟ್ಟು ಬಳಸುತ್ತೇವೆ ಪು ಮೌಲ್ಯವು ಕಡಿಮೆಯಾಗಿದ್ದರೆ ಶೂನ್ಯ ಊಹೆಯು ಹೋಗಬೇಕು ಆದ್ದರಿಂದ ಇದು ನೆನಪಿಡುವ ಒಂದು ಆಕರ್ಷಕ ನುಡಿಗಟ್ಟು ಮತ್ತು ಇಲ್ಲಿ ಮೂರು ನಕ್ಷತ್ರಗಳು ಪ್ಯಾರಾಮೀಟರ್ ಅಂದಾಜುಗಳು ಮಹತ್ವದ್ದಾಗಿವೆ ಎಂದು ಹೇಳುತ್ತವೆ ಅವರು ಎಲ್ಲರೂ ಒಂದೇ ವಿಷಯವನ್ನು ಹೇಳುತ್ತಿದ್ದಾರೆ ನೀವು ಒಂದು ಕಲ್ಪಿತ ಪರೀಕ್ಷಾ ದೃಷ್ಟಿಕೋನದಿಂದ ಇದನ್ನು ನೋಡಬಹುದು ಅಥವಾ ನಿಯತಾಂಕಗಳಿಗಾಗಿ ಒಂದು ಮಹತ್ವದ ಪರೀಕ್ಷೆಯಿಂದ ನೀವು ಅದನ್ನು ನೋಡಬಹುದು ಎರಡೂ ರೀತಿಯಲ್ಲಿ ನಾವು ಅದನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇವೆ ನಾವು ನಿಯತಾಂಕಗಳನ್ನು ಪ್ರಾಯೋಗಿಕವಾಗಿ ಅಂದಾಜು ಮಾಡುವುದನ್ನು ನಿರ್ಲಕ್ಷಿಸಲಾಗುವುದಿಲ್ಲ ಆದ್ದರಿಂದ ಈ ರೇಖೀಯ ಮಾದರಿಯು ನಿಧಾನವಾಗಿ ಮತ್ತು ಪ್ರತಿಬಂಧಕವನ್ನು ಹೊಂದಿರಬೇಕು ಈಗ ಪ್ರಶ್ನೆ ಈ ರೇಖಾತ್ಮಕ ಮಾದರಿ ಸಾಕಾಗಿದ್ದರೆ ಈ ರೇಖಾತ್ಮಕ ಮಾದರಿಯು ಅದರ ಮೇಲೆ ಗಮನಾರ್ಹವಾದ ನಿಯತಾಂಕಗಳನ್ನು ಕಂಡುಹಿಡಿದಿದೆ ಈಗ ಹಾಗೆ ಮಾಡಲು ನಾವು ಉಳಿದಿರುವವುಗಳನ್ನು ನೋಡಬಹುದು ಉದಾಹರಣೆಗೆ ನಾವು ಅವಶೇಷಗಳನ್ನು ಯೋಜಿಸಬಹುದು ಆರ್ ಸ್ಟುಡಿಯೊದ ಬಗ್ಗೆ ಒಳ್ಳೆಯ ವಿಷಯವೆಂದರೆ ಅದು ನಾನು ಟೈಪ್ ಮಾಡುವ ಕ್ಷೇತ್ರ ಲಿನ್ CO 2 ಮಾದರಿಯಲ್ಲಿ ಮಾನ್ಯವಾದ ಕ್ಷೇತ್ರವಾಗಿದೆಯೇ ಎಂದು ಹೇಳುತ್ತದೆ ಮತ್ತು ಪೂರ್ವನಿಯೋಜಿತವಾಗಿ ಇದು ಸ್ಕ್ಯಾಟರ್ ಪ್ಲಾಟ್ ಅನ್ನು ರೂಪಿಸಬಹುದು ಆದ್ದರಿಂದ ನಾವು ಲೈನ್ ಪ್ಲಾಟ್ ಅನ್ನು ಯೋಜಿಸುತ್ತೇವೆ ರೇಖಾತ್ಮಕ ಪ್ರವೃತ್ತಿಯನ್ನು ತೆಗೆದುಹಾಕುವುದನ್ನು ನೀವು ಇಲ್ಲಿ ನೋಡಬಹುದು ಆದರೆ ಇದು ಕೆಲವು ವರ್ಗೀಯ ಪ್ರವೃತ್ತಿಗಳಂತೆ ಕಾಣುತ್ತದೆ ಏಕೆಂದರೆ ಆ ಆವರ್ತನದ ಶುದ್ಧ ಸೈನ್ ಅಲೆಯು ಆ ರೀತಿಯ ಆಕಾರವನ್ನು ಹೊಂದಿರುವುದಿಲ್ಲ ನಾವು ಒಂದು ಚತುರ್ಭುಜ ಮಾದರಿಗೆ ಸರಿಹೊಂದುವಂತೆ ಇರಬಹುದು ಮತ್ತು ಅವಶೇಷಗಳು ಉತ್ತಮವಾದ ವರ್ತನೆಯಾಗಿದೆಯೇ ಮತ್ತು ಹಾಗಾಗಿ ಪರಿಶೀಲಿಸುತ್ತೇವೆ ಆದ್ದರಿಂದ ಒಂದು ವರ್ಗಮೂಲವನ್ನು ನಿರ್ಮಿಸಲು ನೀವು ಇಲ್ಲಿ ಈ ಸಿಂಟ್ಯಾಕ್ಸ್ ಮೂಲಕ ಹೋಗಬಹುದು ಇದು ನಿಮಗೆ ಹತ್ತಿರವಾದ ಗಮನವನ್ನು ನೀಡಲು ಬಯಸಬಹುದು ಮತ್ತೆ ಅದೇ ಕಥೆ ನಾವು lm ಅನ್ನು ಬಳಸುತ್ತೇವೆ ಭವಿಷ್ಯ ವೇರಿಯಬಲ್ ಮತ್ತು ರೆಪ್ರೆಸರ್ ನಡುವಿನ ಸಂಬಂಧವನ್ನು ಸೂಚಿಸಿ ಪುನರಾವರ್ತಕ ನಮ್ಮ ಸಮಯ ವೆಕ್ಟರ್ ಎಂದಿನಂತೆ ಈ ಸಮಯದಲ್ಲಿ ನಾವು ಒಂದು ಚತುಷ್ಕ ಮಾದರಿಯನ್ನು ನಿರ್ಮಿಸಲು ಬಯಸುತ್ತೇವೆ ಆದ್ದರಿಂದ ನಮ್ಮ ಮಾದರಿ y ಎಂಬುದು ಕೆಲವು ಒಂದು 0 ಪ್ಲಸ್ 1 t ಜೊತೆಗೆ 2 t ಚದರ ಒಂದು 0 ಸೂಚ್ಯವಾಗಿ ಅಸ್ತಿತ್ವದಲ್ಲಿದೆ ಎಂದು ತಿಳಿದುಬಂದಿದೆ ಆದ್ದರಿಂದ ನಾವು ಪ್ರಸ್ತುತಪಡಿಸುತ್ತೇವೆ ನಾವು 1 ಗೆ ಹೊಂದಿಸಲು lm ಅನ್ನು ಒತ್ತಾಯಿಸುವ ಸೂತ್ರದಲ್ಲಿ ಇಲ್ಲಿ tvec ಅನ್ನು ಒದಗಿಸುತ್ತಿದ್ದೇವೆ ಮತ್ತು ನಂತರ ನಾವು ಈ ಸಿಂಕ್ಯಾಕ್ಸ್ I ಆಫ್ ಟ್ವೆಕ್ ಸ್ಕ್ವೇರ್ ಅನ್ನು ಬಳಸುತ್ತೇವೆ ಇದು ಮುಖ್ಯವಾಗಿ ಆರ್ ಹೇಳುತ್ತದೆ tvec ಚದರ ಮತ್ತೊಂದು ರಿಪ್ರೆಸರ್ ಆಗಿದೆ ನಾವು ಇದನ್ನು ಮಾಡದಿದ್ದರೆ ಬದಲಿಗೆ ನಾವು tvec plus tvec square ಎಂದು ಹೇಳುತ್ತೇವೆ R ಏನು ಮಾಡಬೇಕೆಂದರೆ ಅದು tvec plus tvec square ಅನ್ನು ಸೇರ್ಪಡೆಗೊಳಿಸುತ್ತದೆ ಮತ್ತು ಅದನ್ನು ಒಂದೇ ರೆಪ್ರೆಸರ್ ಆಗಿ ಪರಿಗಣಿಸುತ್ತದೆ ಮತ್ತು ಅದು ಸರಿ ಎಂದು ನಾವು ಬಯಸುವುದಿಲ್ಲ ಆದ್ದರಿಂದ ಯಾವಾಗಲೂ ಒಂದೇ ವಿವರಣಾತ್ಮಕ ವೇರಿಯೇಬಲ್ನಿಂದ ನೀವು ರಿಗ್ರೆಸರ್ಗಳನ್ನು ರಚಿಸುವಾಗ ಯಾವಾಗಲೂ ನೆನಪಿಡಿ ಇಲ್ಲಿ ಸಮಯ ವೆಕ್ಟರ್ ನಂತರ ನಾವು ಸಿಂಟ್ಯಾಕ್ಸ್ ಅನ್ನು ಅನುಸರಿಸಬೇಕು ನಾಳೆ ನೀವು tvec ಹೊಂದಿರಬಹುದು ಮತ್ತು ಘನ ಪದ ಅಥವಾ ಒಂದು ಲಾಗಾರಿಥಮ್ ಪದವು ಹಾಗೆ ಇರಬಹುದು ಪ್ರತಿಯೊಂದೂ ಇರಬೇಕು ಇದೇ ಶೈಲಿಯಲ್ಲಿ ಪ್ರತಿ ರೆಗ್ರೆಸರ್ ಅಡಕಗೊಳಿಸಬೇಕು ಆದ್ದರಿಂದ ನಮಗೆ ಒಂದು ಮಾದರಿ ಇದೆ ಸ್ಲೈಡ್ ಟೈಮ್ ಅನ್ನು ನೋಡಿ 1054 ಈಗ ನಾವು ಮತ್ತೊಮ್ಮೆ ಕ್ವಾಡ್ರಾಟಿಕ್ ಮಾದರಿಯನ್ನು ಮತ್ತು ಪ್ಯಾರಾಮೀಟರ್ ಅಂದಾಜುಗಳನ್ನು ನೋಡಬಹುದಾಗಿದೆ ಸಹಜವಾಗಿ ತಾಂತ್ರಿಕವಾಗಿ ಹೇಳುವುದಾದರೆ ನಾವು ಮೊದಲು ಉಳಿಕೆಗಳನ್ನು ನೋಡಬೇಕು ನಂತರ ನಿಯತಾಂಕದ ಅಂದಾಜುಗಳು ಆದರೆ ಅದರಿಂದ ಸ್ವಲ್ಪ ವಿಚಲನೆಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಮತ್ತೆ ಇಲ್ಲಿ ನನಗೆ ನಕ್ಷತ್ರಗಳು ಸೂಚಿಸುತ್ತವೆ ಅಥವಾ p ಮೌಲ್ಯಗಳು ಹಾಗೂ ನಿಯತಾಂಕ ಅಂದಾಜುಗಳು ಗಮನಾರ್ಹವೆಂದು ಸೂಚಿಸುತ್ತವೆ ಅಂದರೆ ಶೂನ್ಯ ಊಹೆಯನ್ನು ತಿರಸ್ಕರಿಸಬಹುದು ನನ್ನ ಮಾದರಿಯಲ್ಲಿನ ಪ್ರತಿ ಪದವು 0 ಅನ್ನು ತಡೆಹಿಡಿಯುತ್ತದೆ 1 t ಗೆ ಸಂಬಂಧಿಸಿರುವ ಮೊದಲ ಗುಣಾಂಕ a 2 ಅನುಗುಣವಾದ t ಚದರ ಎರಡನೆಯ ಗುಣಾಂಕ ಎಲ್ಲರೂ ಶೂನ್ಯವಲ್ಲ ಅಥವಾ ಅಂದಾಜುಗಳು ಸ್ವತಃ ಗಮನಾರ್ಹವಾಗಿವೆ ದುರದೃಷ್ಟವಶಾತ್ ಈ ಸಂದರ್ಭದಲ್ಲಿ ನಿಜವಾದ ಮಾದರಿಯನ್ನು ನಾವು ಹೊಂದಿಲ್ಲ ನನಗೆ ತಿಳಿದಿಲ್ಲ ಅಥವಾ ಈ CO 2 ಹೇಗೆ ಉತ್ಪತ್ತಿಯಾಯಿತು ಎಂದು ನಮಗೆ ಗೊತ್ತಿಲ್ಲ ನಿಜವಾದ ಪ್ರಕ್ರಿಯೆಯು ಬಹುಶಃ ಹೆಚ್ಚು ಸಂಕೀರ್ಣವಾಗಿದೆ ಆಗ ನಾವು ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಿರುವ ಮಾದರಿಗಳು ನೆನಪಿಡಿ ಆದ್ದರಿಂದ ಹೋಲಿಸಲು ಯಾವುದೇ ಸತ್ಯವಿಲ್ಲ ಮತ್ತು ಅದಕ್ಕಾಗಿಯೇ ನಾವು ಈ ಊಹಾ ಪರೀಕ್ಷೆಯ ಮೂಲಕ ಹೋಗುತ್ತೇವೆ ಸಹಜವಾಗಿ ನಾವು ಸತ್ಯವನ್ನು ತಿಳಿದಿದ್ದರೆ ಈ ಮಾದರಿಯ ವ್ಯಾಯಾಮ ನಿರರ್ಥಕವಾಗಿದೆ ಆದ್ದರಿಂದ ಸಾರಾಂಶದಿಂದ ವರದಿ ಮಾಡಲಾದ ಇತರ ಮಾಹಿತಿಯ ತುಣುಕುಗಳು ಇಲ್ಲಿವೆ ಆದರೆ ರೇಖಾತ್ಮಕ ಹಿಂಜರಿತದ ಮೇಲೆ ಉಪನ್ಯಾಸಗಳ ಒಂದು ಉತ್ತಮ ಗುಂಪಿನ ಅಗತ್ಯವಿರುವುದನ್ನು ಮುಂದುವರಿಸಲು ಹಾಗಾಗಿ ನಾನು ಇದನ್ನು ತಪ್ಪಿಸುತ್ತಿದ್ದೇನೆ ಆದರೆ ನೀವು ಈಗಾಗಲೇ ಪರಿಚಿತರಾಗಿದ್ದರೆ ಈ ಮಾಹಿತಿಯ ತುಣುಕುಗಳನ್ನು ನೀವು ಅನುಭವಿಸುವಿರಿ ಮತ್ತು ಈ ವಿಶ್ಲೇಷಣೆಯಿಂದ ಹೆಚ್ಚಿನ ಅರ್ಥವನ್ನು ಪಡೆದುಕೊಳ್ಳುತ್ತೀರಿ ಆದ್ದರಿಂದ ಮತ್ತೊಮ್ಮೆ ಅವಶೇಷಗಳನ್ನು ನೋಡೋಣ ಮತ್ತು ಈ ಸಮಯದ ಪ್ರವೃತ್ತಿಯನ್ನು ನೋಡಿದರೆ ಚತುಷ್ಪಥದ ಪ್ರವೃತ್ತಿ ಸರಿಹೊಂದಿದೆ ಆದ್ದರಿಂದ ಈ ಸಮಯ ನಾವು ಉಳಿತಾಯವನ್ನು ನೋಡುತ್ತೇವೆ ಹೌದು ಪ್ರವೃತ್ತಿಯು ಅಂತ್ಯಗೊಂಡಿತು ಖಂಡಿತವಾಗಿಯೂ ಒಂದು ಘನವಾದವು ಇರಬಹುದಾಗಿದ್ದು ಅದನ್ನು ನಾವು ಮಾಡಬಹುದಾಗಿತ್ತು ನಂತರ ನಾಲ್ಕನೆಯ ಆದೇಶ ಬಹುಪದೋಕ್ತಿ ಪ್ರವೃತ್ತಿ ಮತ್ತು ಇನ್ನೊಮ್ಮೆ ನಡೆಯುತ್ತಿದೆಯೆ ಎಂದು ಪರಿಶೀಲಿಸಿ ನಾನು ಅದನ್ನು ನಿಮಗೆ ಬಿಟ್ಟುಬಿಡುತ್ತೇನೆ ಇದೀಗ ನಾನು ಇದನ್ನು ಹೇಗೆ ಮಾಡಬೇಕೆಂದು ನಾನು ನಿಮಗೆ ತೋರಿಸುತ್ತೇನೆ ನಾವು ಉಳಿದಿರುವ ಅವಲೋಕನಗಳನ್ನು ವಿಶ್ಲೇಷಿಸುವ ಮುಂದಿನ ಹಂತಕ್ಕೆ ತೆರಳೋಣ ಈಗ ಕ್ವಾಡಟಿಕ್ ಪ್ರವೃತ್ತಿಯು ಏಕೈಕ ಪ್ರವೃತ್ತಿಯೆಂದು ನಾವು ಭಾವಿಸೋಣ ಆದರೆ ನೀವು ಇದನ್ನು ಮಾಡಬಾರದು ಮತ್ತಷ್ಟು ಹೋಗಿ ಘನ ಪ್ರವೃತ್ತಿಗೆ ಹೊಂದಿಕೊಳ್ಳಿ ಕ್ವಾಡ್ರಾಟಿಕ್ ಪ್ರವೃತ್ತಿಯು ಒಂದೇ ಒಂದು ಮತ್ತು ಉಳಿದಿರುವ ಅಂಶಗಳನ್ನು ವಿಶ್ಲೇಷಿಸುತ್ತದೆ ಎಂದು ನಾವು ಭಾವಿಸುತ್ತೇವೆ ಈಗ ನಾವು ಇಲ್ಲಿ ಉಳಿದಿರುವ ಅವಶೇಷಗಳನ್ನು ನೋಡುವಾಗ ನಾವು ಆಸಿಲೇಟರಿ ನಡವಳಿಕೆಯನ್ನು ಸ್ಪಷ್ಟವಾಗಿ ನೋಡಬಹುದು ಅಂದರೆ ಈ ಆಂದೋಲನದ ಆವರ್ತನವನ್ನು ನಾವು ಹೊರತೆಗೆಯಲು ಪ್ರಯತ್ನಿಸಬಹುದು ಇದರರ್ಥ CO 2 ಮಟ್ಟವು ಅದರ ಆವರ್ತಕತೆಯನ್ನು ಹೊಂದಿದೆ ಇದು ಒಂದು ನಿರ್ದಿಷ್ಟ ಸಮಯದ ನಂತರ ಸ್ವತಃ ಪುನರಾವರ್ತಿಸುತ್ತದೆ ಈಗ ನಾವು ಆವರ್ತನವನ್ನು ಹೇಗೆ ಹೊರತೆಗೆದುಕೊಳ್ಳುತ್ತೇವೆ ನಾನು ದೃಷ್ಟಿಗೋಚರವಾಗಿ ಇದನ್ನು ಮಾಡಬಹುದು ಆದರೆ ಇದು ತುಂಬಾ ಮೂಲಭೂತವಾದ ವಿಶ್ಲೇಷಣೆಯಾಗಲಿದೆ ಬದಲಿಗೆ ಫೋರಿಯರ್ ರೂಪಾಂತರ ನಿಯಮವನ್ನು ಉಪಯೋಗಿಸೋಣ ನೀವು ಎಷ್ಟು ಪರಿಚಿತರಾಗಿರುವಿರಿ ಎಂದು ನನಗೆ ಗೊತ್ತಿಲ್ಲ ಆದರೆ ನೀವು ಇಲ್ಲದಿದ್ದರೆ ಫೋರಿಯರ್ ಟ್ರಾನ್ಸ್ಫಾರ್ಮ್ಸ್ ಪವರ್ ಸ್ಪೆಕ್ಟ್ರಮ್ ಅಥವಾ ವಿದ್ಯುತ್ ಸ್ಪೆಕ್ಟ್ರಲ್ ಸಾಂದ್ರತೆ ಎಂದು ಕರೆಯಲ್ಪಡುವದನ್ನು ನಿರ್ಮಿಸುವ ಮೂಲಕ ಆವರ್ತಕತೆಯನ್ನು ಸರಳ ರೀತಿಯಲ್ಲಿ ಪತ್ತೆಹಚ್ಚಲು ನಮಗೆ ಅವಕಾಶ ಮಾಡಿಕೊಡುತ್ತದೆ ಅಲ್ಲಿ ನೀವು ಕೊಡುಗೆಗಳನ್ನು ವಿಶ್ಲೇಷಿಸುವ ಸಿಗ್ನಲ್ನ ಒಟ್ಟು ಶಕ್ತಿಗೆ ವಿವಿಧ ಆವರ್ತನದ ಘಟಕಗಳ ಮತ್ತು ಒಂದು ಥೈರಟಿಕಲ್ ಆಧಾರವನ್ನು ಹೊಂದಿರುವ ಹೆಬ್ಬೆರಳಿನ ಸರಳ ನಿಯಮವು ವಿದ್ಯುತ್ ಸ್ಪೆಕ್ಟ್ರಾಲ್ ಕಥಾವಸ್ತುವಿನಲ್ಲಿದೆ ಆಗ ಒಂದು ನಿರ್ದಿಷ್ಟ ಆವರ್ತನದಲ್ಲಿ ನಾನು ಉತ್ತುಂಗವನ್ನು ನೋಡಿದರೆ ಆ ಆವರ್ತನ ಘಟಕವು ಸಿಗ್ನಲ್ನಲ್ಲಿ ಗಮನಾರ್ಹವಾಗಿ ಕಂಡುಬರುತ್ತದೆ ಸ್ಲೈಡ್ ಟೈಮ್ ಅನ್ನು ಗಮನಿಸಿ 1429 ಈಗ ಆರ್ನಲ್ಲಿ ಬೇಸ್ ಪ್ಯಾಕೇಜ್ ಸ್ಪೆಕ್ಟ್ರಲ್ ವಿಶ್ಲೇಷಣೆ ಅಥವಾ ಫೋರಿಯರ್ ವಿಶ್ಲೇಷಣೆ ಮಾಡಲು ಉಪಕರಣಗಳೊಂದಿಗೆ ಬರುತ್ತದೆ ಸ್ಪೆಕ್ಟ್ರಮ್ ಎಂಬ ಆಜ್ಞೆಯು ಇದೆ ಆದರೆ ನಾನು ಟೈಮ್ ಸೀರೀಸ್ ಅನಾಲಿಸಿಸ್ ಪ್ಯಾಕೇಜ್ಗೆ ಆದ್ಯತೆ ನೀಡುತ್ತೇನೆ ಮತ್ತು ಅದನ್ನು ಟಿಎಸ್ಎ ಎಂದು ಕರೆಯಲಾಗುತ್ತದೆ ಮತ್ತು ನಾನು ಅದನ್ನು ಲೋಡ್ ಮಾಡಲು ಹೋಗುತ್ತಿದ್ದೇನೆ ಏಕೆಂದರೆ ಇದು ಸ್ಪೆಕ್ಟ್ರಲ್ ವಿಶ್ಲೇಷಣೆ ಮಾಡಲು ಬೇಸ್ ಪ್ಯಾಕೇಜ್ನಲ್ಲಿ ನಿರ್ಮಿಸಲಾಗಿರುವ ಅಲೆಯಲ್ಲಿ ಹೊದಿಕೆಯನ್ನು ಅಥವಾ ಚೆನ್ನಾಗಿ ಸುತ್ತುವ ವಾಡಿಕೆಯಿದೆ ಸ್ಲೈಡ್ ಟೈಮ್ ಅನ್ನು ಗಮನಿಸಿ 1443 ಆದ್ದರಿಂದ ನಾನು ಟಿಎಸ್ಎ ಪ್ಯಾಕೇಜ್ ಅನ್ನು ಲೋಡ್ ಮಾಡಿದ್ದೇನೆ ಮತ್ತು ನೀವು ಈ ರೀತಿಯ ಪ್ರದರ್ಶನವನ್ನು ನೋಡಬೇಕು ಈಗ ನಾನು R ನಲ್ಲಿ ಹೊಸ ಪ್ಯಾಕೇಜ್ ಅನ್ನು ಲೋಡ್ ಮಾಡುವಾಗ ಹೊಸ ಪ್ಯಾಕೇಜಿನಲ್ಲಿ ಕೆಲವು ವಾಡಿಕೆಯು ಅಸ್ತಿತ್ವದಲ್ಲಿರುವ ಅಥವಾ ಬೇಸ್ ಪ್ಯಾಕೇಜ್ನ ವಾಡಿಕೆಯೊಂದಿಗೆ ಅದೇ ಹೆಸರನ್ನು ಹಂಚಿಕೊಳ್ಳುವ ಸಾಧ್ಯತೆಯಿದೆ ಈ ಕೆಳಗಿನ ಪ್ಯಾಕೇಜ್ನಿಂದ ಈ ಕೆಳಗಿನ ವಸ್ತುಗಳನ್ನು ಗುರುತಿಸಲಾಗಿದೆ ಎಂದು R ನಿಮಗೆ ಎಚ್ಚರಿಕೆ ನೀಡುತ್ತದೆ ಆದ್ದರಿಂದ ಮೂಲಭೂತವಾಗಿ ಅವರು ನಿಮಗೆ ಹೇಳುತ್ತಿದ್ದಾರೆ acf arima tar ಮತ್ತು ಹೀಗೆ ಅವರು ನಿಮಗೆ ಆಸಕ್ತಿ ಇದ್ದರೆ ಈ ಎರಡು ಪ್ಯಾಕೇಜುಗಳ ನಡುವೆ ಅತಿಕ್ರಮಣ ಇದೆ ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಹೇಗಾದರೂ ನಾವು ಅದನ್ನು ಪ್ರವೇಶಿಸುವುದಿಲ್ಲ ಆದರೆ ನಾನು ನಿಮಗೆ ಹೇಳಲು ಬಯಸುವ ಒಂದು ವಿಷಯವೆಂದರೆ ಟಿಎಸ್ಎ ಪ್ಯಾಕೇಜ್ ಸಹ CO2 ಡೇಟಾ ಸೆಟ್ ಅನ್ನು ಹೊಂದಿದೆ ಇದು ನಾವು ಕೆಲಸ ಮಾಡುತ್ತಿರುವ CO 2 ಡೇಟಾದಿಂದ ಸ್ವಲ್ಪ ಭಿನ್ನವಾಗಿದೆ ಸ್ಲೈಡ್ ಟೈಮ್ ಅನ್ನು ನೋಡಿ 1602 ಹೇಗಿದ್ದರೂ ನಾವು ನಿಯತಕಾಲಿಕವನ್ನು ತ್ವರಿತವಾಗಿ ನೋಡೋಣ ಆಜ್ಞೆಯು ನಿಯತಕಾಲಿಕವಾಗಿದೆ ನಾನು ಇಲ್ಲಿ ಉಳಿದಿರುವ ಉಳಿಕೆಯನ್ನು ನೇರವಾಗಿ ಎಳೆಯುತ್ತೇನೆ ಕ್ವಾಡ್ CO 2 ಡಾಲರ್ ಉಳಿದಿರುವ ನಿಯತಕಾಲಿಕವು ಘಟಕವನ್ನು ಹೊರತೆಗೆಯಲು ಡಾಲರ್ ಆಪರೇಟರ್ ಅನ್ನು ಬಳಸಲಾಗುತ್ತಿದೆ ಎಂದು ನೀವು ನೋಡಬಹುದು ಮತ್ತು ಸುಂದರವಾಗಿ ಇದು ನನಗೆ ಸಂಕೇತದ ಆವರ್ತನದ ವಿಷಯವನ್ನು ತೋರಿಸುತ್ತದೆ ಆದ್ದರಿಂದ ಇಲ್ಲಿ ಈ ಕಥಾವಸ್ತುವನ್ನು ಅರ್ಥೈಸಿಕೊಳ್ಳುವ ವಿಧಾನವೆಂದರೆ ನಾನು ಶಕ್ತಿಯನ್ನು ಹೊಂದಿರುವ X ಅಕ್ಷದ ಮೇಲೆ ಮತ್ತು ಕ್ಷಮಿಸಿ y ಆಕ್ಸಿಸ್ನಲ್ಲಿ ನಾನು ಶಕ್ತಿಯನ್ನು ಹೊಂದಿದ್ದೇನೆ ಮತ್ತು x ಆಕ್ಸಿಸ್ನ ನಾನು ಆವರ್ತನವನ್ನು ಹೊಂದಿದ್ದೇನೆ ಮತ್ತು ಅದು ಮೂಲತಃ ನನಗೆ ಹೇಳುವುದು ಈ ತರಂಗಾಂತರದಲ್ಲಿ ಸ್ಥೂಲವಾಗಿ ನನಗೆ ಗರಿಷ್ಠ ಶಕ್ತಿ ಇದೆ ಮತ್ತು ಇದು ನಿಸ್ಸಂಶಯವಾಗಿ ಊಹೆ ಮಾಡಬೇಕಿಲ್ಲ ನಾವು ಆಸಕ್ತಿ ಹೊಂದಿರುವ ಮುಖ್ಯ ಆವರ್ತನ ಘಟಕವಾಗಿದೆ ಆದರೆ ಈ ಸ್ಪೆಕ್ಟ್ರಲ್ ವಿಶ್ಲೇಷಣೆಯು ಯಾವುದಾದರೂ ಸಂಗತವಾದ ಆಲ್ರೈಟ್ನ ಉಪಸ್ಥಿತಿಯನ್ನು ಬಹಿರಂಗಪಡಿಸುತ್ತದೆ ಮತ್ತು ಇದು ಬಹುಶಃ ಸಾಮರಸ್ಯ ಅಥವಾ ಇಲ್ಲವೇ ಎಂಬುದನ್ನು ಸರಿಹೊಂದಿಸಲು ಹಾರ್ಮೋನಿಕ್ಸ್ ಮೂಲಭೂತಗಳ ಪೂರ್ಣಾಂಕದ ಅಪವರ್ತ್ಯಗಳಾಗಿವೆ ಆದ್ದರಿಂದ ಈ ದೊಡ್ಡದನ್ನೇ ನೀವು ಆಲೋಚಿಸಿದಲ್ಲಿ ಮೂಲಭೂತವಾಗಿ ಒಂದು ದೊಡ್ಡ ಶಿಖರವನ್ನು ಹೊಂದಿರುವ ಆವರ್ತನ ನಂತರ ಸರಿಸುಮಾರಾಗಿ ಅದರ ತೆಳುವಾದ ಬಲಕ್ಕೆ ಒಂದು ಸಾಮರಸ್ಯವೆಂದು ಪರಿಗಣಿಸಬಹುದು ಮತ್ತು ವಿಶಿಷ್ಟವಾಗಿ ಹಾರ್ಮೋನಿಕ್ಸ್ನ ಉಪಸ್ಥಿತಿಯು ಎಂದರೆ ಉತ್ಪಾದಕ ವಿದ್ಯಮಾನದಲ್ಲಿ ಕೆಲವು ವಿಧದ ರೇಖಾತ್ಮಕವಲ್ಲದ ಮತ್ತು ಅದಕ್ಕಿಂತ ಹೆಚ್ಚಾಗಿ ಆದರೆ ಇದು ಬಹಳ ಆಸಕ್ತಿದಾಯಕವಾಗಿದೆ ಏಕೆಂದರೆ ದೃಷ್ಟಿಈ ಉತ್ತುಂಗವನ್ನು ನಾವು ನೋಡಲಾಗಲಿಲ್ಲ ಆದ್ದರಿಂದ ನೀವು ನೋಡಿ ಗಣಿತಶಾಸ್ತ್ರದ ವಿಶ್ಲೇಷಣೆಯು ನಾವು ದೃಷ್ಟಿಗೋಚರವಾಗಿ ಕಾಣಬಾರದು ಎಂಬುದನ್ನು ತೋರಿಸುತ್ತದೆ ಆದರೆ ಅದೇ ಸಮಯದಲ್ಲಿ ದೃಷ್ಟಿ ಪರೀಕ್ಷೆ ಬಹಳ ಮುಖ್ಯ ಈಗ ನೀವು ಕಡಿಮೆ ಆವರ್ತನಗಳಿಂದ ವಿದ್ಯುತ್ ಕೊಡುಗೆಗಳನ್ನು ನೋಡಿದರೆ ಶೂನ್ಯ ಆವರ್ತನಗಳ ಬಳಿ ಬಹುಶಃ ಕಡಿಮೆ ಆವರ್ತನದ ಪ್ರವೃತ್ತಿಯ ಸೂಚನೆಯು ಗಮನಾರ್ಹವಾದ ಕೊಡುಗೆಯೆಂದು ತೋರುತ್ತದೆ ಇದು ನಾವು ಘನದ ಒಂದು ಮಾದರಿಯನ್ನು ಸಹ ಮಾಡಬೇಕೆಂದು ಸೂಚಿಸುತ್ತದೆ ವಾಸ್ತವವಾಗಿ ನಮ್ಮ ದೃಷ್ಟಿ ವಿಶ್ಲೇಷಣೆ ಕೂಡಾ ನೀವು ಕಥಾವಸ್ತುವಿಗೆ ಹಿಂತಿರುಗಿ ಹೋದರೆ ಕೆಲವು ಘನ ಪ್ರವೃತ್ತಿ ಕಂಡುಬರುತ್ತಿದೆ ಎಂದು ಬಹಿರಂಗಪಡಿಸುತ್ತದೆ ವಾಸ್ತವವಾಗಿ ನೀವು ಘನವನ್ನು ಒಂದುಗೂಡಿಸಿದರೆ ನೀವು ಮೂರುವನ್ನು ನೋಡುತ್ತೀರಿ ಎಂದು ಹೇಳಬೇಕು ಇದು ಮೂರನೆಯ ಗುಣಾಂಕ ಮುಂಚಿನ ಗುಣಾಂಕ ಸಹ ಗಮನಾರ್ಹವಾಗಿದೆ ಆದ್ದರಿಂದ ಇದನ್ನು ಪ್ರಯತ್ನಿಸಿ ಘನ ಮತ್ತು ನಾಲ್ಕನೇ ಆದೇಶವನ್ನು ಒಂದರಂತೆ ಅಳವಡಿಸಿಕೊಳ್ಳಿ ಮತ್ತು ಈ ಪ್ರವೃತ್ತಿಯು ವಾಸ್ತವವಾಗಿ ಮೂರನೇಯ ಆದೇಶ ಅಥವಾ ನಾಲ್ಕನೆಯ ಆದೇಶ ಬಹುಪದೋಕ್ತಿಯಾಗಿದೆಯೆ ಎಂದು ವಿಶ್ಲೇಷಣೆ ನಿಮಗೆ ತಿಳಿಸುತ್ತದೆ ಮತ್ತು ನಂತರ ನಾವು ಈಗಾಗಲೇ ಉಳಿದಿರುವವರನ್ನು ವಿಶ್ಲೇಷಿಸಲು ಹೇಗೆ ಕಲಿತಿದ್ದೇವೆ ಹೊರತೆಗೆಯಿರಿ ಆದ್ದರಿಂದ ಈಗ ನೀವು ಪ್ರವೃತ್ತಿಯನ್ನು ಮತ್ತು ಸೈನಸ್ಯುಯಿಡ್ ಅನ್ನು ತೆಗೆದುಹಾಕಲು ಈ ಮಾದರಿಗಳನ್ನು ಬಳಸುತ್ತೀರಿ ಮತ್ತು ನಂತರ ನೀವು ಈ ಕ್ಷಣದಲ್ಲಿ ಹಾದು ಹೋಗುವುದಿಲ್ಲ ಆದರೆ ಉಳಿದಿರುವವುಗಳನ್ನು ನೀವು ನೋಡಬಹುದು ನಿಮಗೆ ಹೇಗೆ ಗೊತ್ತು ಎಂದು ನೀವು ಯಾವಾಗಲೂ ನಮಗೆ ಇದನ್ನು ಹೆಚ್ಚು ವಿವರವಾಗಿ ಬರೆಯಬಹುದು ನಾವು ನಿಮಗೆ ಸ್ಕ್ರಿಪ್ಟ್ ಕಳುಹಿಸಬಹುದು ಹಾಗಾದರೆ ಆದ್ದರಿಂದ ನಾವು ಎರಡನೇ ಉದಾಹರಣೆಗೆ ಹೋಗೋಣ ಮೊದಲ ಉದಾಹರಣೆಯಲ್ಲಿ ನಾವು R ನಲ್ಲಿ ಕ್ರಮಬದ್ಧವಾದ ರೀತಿಯಲ್ಲಿ ರೇಖಾತ್ಮಕ ಹಿಂಜರಿಕೆಯನ್ನು ಹೇಗೆ ಮಾಡಬೇಕೆಂದು ಕಲಿತಿದ್ದೇವೆ ನಾವು ಇಲ್ಲಿಯೂ ಒಂದು ಹೆಚ್ಚು ರೇಖಾತ್ಮಕ ಹಿಂಜರಿಕೆಯನ್ನು ಮಾಡಲಿದ್ದೇವೆ ಆದರೆ ಈ ಉದಾಹರಣೆಯಲ್ಲಿ ನಾವು ಹೊಂದಿದ್ದ ಹೆಚ್ಚು ಸೂಕ್ತ ಉದಾಹರಣೆಯೆಂದರೆ ಉಪನ್ಯಾಸ ಸ್ಲೈಡ್ ಟೈಮ್ ಅನ್ನು ನೋಡಿ 1853 ಆದ್ದರಿಂದ ಇಲ್ಲಿ ಪರದೆಯನ್ನು ತೆರವುಗೊಳಿಸೋಣ ಮತ್ತು ಹೆಚ್ಚು ಸೂಕ್ತವಾದ ಉದಾಹರಣೆಯ ಅಗತ್ಯವಿರುವ ಡೇಟಾವನ್ನು ರಚಿಸೋಣ ನಾನು ಏನು ಮಾಡಲು ಹೋಗುತ್ತಿದ್ದೇನೆಂದರೆ ನಾನು ಇನ್ಪುಟ್ ಅನ್ನು ಅನುಕ್ರಮವಾಗಿ 0 ರಿಂದ 4 ಹಂತಗಳಲ್ಲಿ 0 02 ರೂಪದಲ್ಲಿ ಸೃಷ್ಟಿಸಲು ಹೋಗುತ್ತೇನೆ ಹಾಗಾಗಿ ನಾನು ಯುಕೆ ನ 201 ಮೌಲ್ಯಗಳನ್ನು ಹೊಂದಿದ್ದೇನೆ ಮತ್ತು ಅದಕ್ಕೆ ಅನುಗುಣವಾಗಿ ಶಬ್ದ ಮುಕ್ತ ಪ್ರತಿಕ್ರಿಯೆಯನ್ನು ರಚಿಸುತ್ತೇನೆ ನೀವು ನೆನಪಿಸಿಕೊಂಡರೆ ಶಬ್ದದ ಮುಕ್ತ ಭಾಗಕ್ಕಾಗಿ ಸಂಬಂಧವನ್ನು ಅಥವಾ ಡೇಟಾವನ್ನು ಉತ್ಪತ್ತಿ ಮಾಡುವ ಅಭಿವ್ಯಕ್ತಿಯನ್ನು ನೀಡುವ ಸ್ಲೈಡ್ ಅನ್ನು ನೋಡಿ ಮತ್ತು ಅದನ್ನು ಉಲ್ಲೇಖಿಸಿ ಮತ್ತು ಇದು ನಮ್ಮದೇ ಆದದ್ದು ಮತ್ತು ಅದನ್ನು ನಾವು xk ಎಂದು ಕರೆಯೋಣ ಈಗ ನಾವು ಯಾವಾಗಲೂ ಹೇಳಿದಂತೆ ನಾವು ನಿಜವಾದ ಪ್ರತಿಕ್ರಿಯೆಯ ಪ್ರವೇಶವನ್ನು ಎಂದಿಗೂ ಪಡೆಯುವುದಿಲ್ಲ ಅದರ ಅಳತೆ ಮೌಲ್ಯಕ್ಕೆ ನಾವು ಮಾತ್ರ ಪ್ರವೇಶ ಹೊಂದಿದ್ದೇವೆ ಆದ್ದರಿಂದ ಪರಿಸ್ಥಿತಿಯನ್ನು ನೈಜವಾಗಿ ಮಾಡಲು ಈಗ ನಾವು ಶಬ್ದವನ್ನು ಸೇರಿಸುತ್ತೇವೆ ಈ ಶೈಲಿಯಲ್ಲಿ ನಾವು ಶಬ್ದವನ್ನು ಸೇರಿಸುತ್ತೇವೆ ನಾವು xk ಯಷ್ಟು ಉದ್ದದ ಗಾಸಿಯನ್ ವಿತರಣೆ ಶಬ್ದವನ್ನು ಸೇರಿಸುತ್ತೇವೆ ಮತ್ತು ಶಬ್ದದ ವೈಶಾಲ್ಯತೆಯನ್ನು ನಾವು ಹೊಂದಿಸುವೆವು ಶಬ್ದ ಅನುಪಾತಕ್ಕೆ ಸಂಕೇತವು ತುಂಬಾ ಹೆಚ್ಚಿರುತ್ತದೆ ಮತ್ತು ನಾನು ಇಲ್ಲಿ ಏನು ಮಾಡುತ್ತಿದ್ದೇನೆ ಪೂರ್ವನಿಯೋಜಿತವಾಗಿ ನಾನು ಅಲ್ಲಿ ಸ್ಕೇಲಿಂಗ್ ಫ್ಯಾಕ್ಟರ್ ಹೊಂದಿಲ್ಲದಿದ್ದರೆ vk ನ ವ್ಯತ್ಯಾಸವು ಒಂದು ಆಗಿರುತ್ತದೆ ಇದು ನಾನು ಉತ್ಪಾದಿಸುತ್ತಿರುವ ಯಾದೃಚ್ಛಿಕ ಶಬ್ಧದ ಒಂದು ಘಟಕ ಭಿನ್ನತೆಯಾಗಿದೆ ಆದ್ದರಿಂದ ನಾವು ಮಾಪನವನ್ನು ಉತ್ಪಾದಿಸೋಣ ಇಲ್ಲಿ ನಾನು yk xk plus vk ಅನ್ನು ಹೊಂದಿದ್ದೇನೆ ಮತ್ತು ಅದು ನನ್ನ ಶಬ್ದ ಭಾಗ ಶಬ್ದ ಅಥವಾ ಅಳತೆ ಮೌಲ್ಯ ಆದ್ದರಿಂದ ಕೇವಲ ಇಲ್ಲಿ ಯುಕೆ ಮತ್ತು ಯಕ್ ಅನ್ನು ಕಥಾವಸ್ತುವನ್ನಾಗಿ ಮಾಡೋಣ ಮತ್ತು ಇದು ಹೌದು ಎನ್ನುವುದು ನಾವು ಹೌದು ಎಂದು ನೋಡೋಣ ಆದ್ದರಿಂದ ನಾವು ಬೇಕಾಗಿರುವುದನ್ನು ಹೋಲುತ್ತದೆ ಸಹಜವಾಗಿ ಇದು ಸ್ವಲ್ಪ ಗದ್ದಲದಂತೆ ಕಾಣುತ್ತದೆ ಅಷ್ಟೊಂದು ಶಬ್ಧವಿಲ್ಲ ನೀವು ಸೇರಿಸಬಹುದು ನೀವು ಬಯಸಿದರೆ ನೀವು ಶಬ್ದದ ಮಟ್ಟವನ್ನು ಹೆಚ್ಚಿಸಬಹುದು ಮತ್ತು ನಾವು ಏನು ಮಾಡಲಿಚ್ಛಿಸುತ್ತೇವೆ ಎಂಬುದನ್ನು ಪುನರಾವರ್ತಿಸಬಹುದು ಈಗ ನನಗೆ ಎರಡು ಅಥವಾ ಮೂರು ವಿಭಿನ್ನ ಮಾದರಿಗಳ ಮೂಲಕ ಹೋಗೋಣ ಮತ್ತು ನಂತರ ಅಧಿವೇಶನವನ್ನು ಮುಕ್ತಾಯಗೊಳಿಸೋಣ ಆದ್ದರಿಂದ ಮೊದಲ ಶಬ್ದವು ನಿಮಗೆ ತೋರಿಸಬೇಕೆಂದು ನಾನು ಬಯಸುತ್ತೇನೆ ಶಬ್ದ ಮುಕ್ತ ಭಾಗಕ್ಕೆ ನೀವು ಪ್ರವೇಶವನ್ನು ಹೊಂದಿದ್ದರೆ ಮತ್ತು ನೀವು ಸಂಬಂಧವನ್ನು ಮೂರನೇ ಆದೇಶ ಬಹುಪದೋಕ್ತಿ ಎಂದು ತಿಳಿದಿದ್ದರೆ ಆಗ ಅದನ್ನು ಸರಿ ಮಾಡೋಣ ಇದನ್ನು ಮಾಡ್ xu ಎಂದು ಕರೆಯೋಣ ಮತ್ತು lm ಅನ್ನು ಕರೆ ಮಾಡಿ ಮತ್ತು ಸಾಂಕೇತಿಕ ಸಂಬಂಧವನ್ನು ಪೂರೈಸೋಣ ಆದ್ದರಿಂದ ಇಲ್ಲಿ ನಾವು xk ಟಿಲ್ಡಾ ಯುಕೆ ಮತ್ತು ಯುಕೆ ಸ್ಕ್ವೇರ್ ಪ್ಲಸ್ ಆಫ್ ಯುಕೆ ಕ್ಯೂಬ್ ಆಲ್ರೈಟ್ ಹೊಂದಿವೆ ಆದ್ದರಿಂದ ಅದು ಸರಿಯಾಗಿದೆ ಆದ್ದರಿಂದ ನಾವು x ಮತ್ತು u ನಡುವೆ ಹೊಂದಿಕೊಳ್ಳುವ ಮಾದರಿಗೆ ಸಾರಾಂಶವನ್ನು ತರುತ್ತದೆ ಮತ್ತು ಈ ಪ್ರದರ್ಶನದ ಕೆಳಭಾಗದಲ್ಲಿ ಎಚ್ಚರಿಕೆಯ ಸಂದೇಶಕ್ಕೆ ನಿಮ್ಮ ಗಮನ ಸೆಳೆಯಲು ನಾನು ಬೇಗನೆ ಬಯಸುತ್ತೇನೆ ಮೂಲಭೂತವಾಗಿ ಒಂದು ಪರಿಪೂರ್ಣ ಫಿಟ್ ಎಂದು ಅದು ಹೇಳುತ್ತದೆ ಅದು ಇರಬೇಕು ವಿವರಿಸಲಾಗದ ಸಂಬಂಧವು ಏನೂ ಇಲ್ಲ ಪರಿಪೂರ್ಣವಾಗಿದೆ ಈ ಮಾದರಿಯಿಂದ ಉಳಿದಂತೆ ಮಾತನಾಡುವುದು ಇಲ್ಲ ಮತ್ತು ಅದು ತೀರಾ ಚಿಕ್ಕದಾಗಿ ಮಧ್ಯದಲ್ಲಿ ಪ್ರತಿಬಿಂಬಿಸುತ್ತದೆ ಸಂಖ್ಯಾ ನಿಖರತೆಗೆ ಶೂನ್ಯವಿದೆ ಮತ್ತು ನಿಯತಾಂಕಗಳ ಅಂದಾಜುಗಳನ್ನು ಪರಿಪೂರ್ಣ ರೀತಿಯಲ್ಲಿ ಗುರುತಿಸಲಾಗಿದೆ ಆದರೆ ಇದು ಎಲ್ಲ ಆದರ್ಶ ಪ್ರಪಂಚವಾಗಿದ್ದು ಶಬ್ದ ಮುಕ್ತ ಮಾರ್ಗಕ್ಕೆ ನಾವು ಪ್ರವೇಶವನ್ನು ಹೊಂದಿಲ್ಲ ಆದ್ದರಿಂದ ನಾವು ವಾಸ್ತವಕ್ಕೆ ಸರಿಸುತ್ತೇವೆ ನಾನು ನಿಮಗೆ ತೋರಿಸುತ್ತಿದ್ದೇನೆ ನೀವು ಕೈಯಲ್ಲಿ ಎಲ್ಲವನ್ನೂ ಹೊಂದಿದ್ದರೆ ನಿಮಗಾಗಿ ಅದು ಎಲ್ಎಮ್ ಅನ್ನು ಸಂಪೂರ್ಣವಾಗಿ ಗುರುತಿಸುತ್ತದೆ ಆದ್ದರಿಂದ ನಾವು ಹೆಚ್ಚು ಸೂಕ್ತವಾದ ಪ್ರದರ್ಶನ ಅಥವಾ ಹೆಚ್ಚು ಸೂಕ್ತವಾದ ಉದಾಹರಣೆಯನ್ನು ಮುಂದುವರಿಸೋಣ ಉಪನ್ಯಾಸದಲ್ಲಿ ನಾವು ಹೆಚ್ಚು ಸೂಕ್ತವಾದಾಗ ಅಂದರೆ ಈ ಉದಾಹರಣೆಯಲ್ಲಿ ನಾನು ನಾಲ್ಕನೆಯ ಆದೇಶ ಬಹುಪದೀಯ ಅಥವಾ ಐದನೇ ಕ್ರಮಾಂಕದ ಬಹುಪದೋಕ್ತಿಗೆ ಹೊಂದಿಕೊಳ್ಳುತ್ತಿದ್ದೇನೆ ನಾನು ಎರಡನೇ ಕ್ರಮಾನುಗತ ಅಥವಾ ಮೊದಲ ಆದೇಶವನ್ನು ಹೊಂದಿಕೊಳ್ಳುವವನಾಗಿರುತ್ತೇನೆ ಆದ್ದರಿಂದ ಆಚರಣೆಯಲ್ಲಿ ಬಹುಪದೋಕ್ತಿಯ ಆದೇಶವೇನು ಎಂಬುದು ನಮಗೆ ತಿಳಿದಿದೆಯೇ ಇಲ್ಲ ನಾವು ಮಾಡುತ್ತಿಲ್ಲ ಆದ್ದರಿಂದ ನಾವು ಇದನ್ನು ಹೇಗೆ ನಿರ್ಧರಿಸುವೆವು ನಮಗೆ ನೀಡಲಾಗಿದೆ ಎಂದು ತಿಳಿಯೋಣ ನಿಮಗೆ ಕೊಡಲಾಗದಿದ್ದರೂ y versus u ಯ ಕಥಾವಸ್ತುವನ್ನು ನನಗೆ ಹೇಳುತ್ತದೆ ಅಥವಾ ಬಹುವಿಧೀಯ ರೀತಿಯ ಸಂಬಂಧವನ್ನು ಸೂಚಿಸುತ್ತದೆ ಈಗ ನಾನು ಊಹಿಸಲು ಪ್ರಾರಂಭಿಸುತ್ತೇನೆ ನಾವು ಅಗತ್ಯವಾಗಿ ನಿಸ್ಸಂಶಯವಾಗಿ ಮೊದಲ ರೇಖೀಯ ಆದೇಶವನ್ನು ತಳ್ಳಿಹಾಕಲು ಇದು ಒಂದಾಗಿದೆ ನಾವು ಎರಡನೆಯ ಆದೇಶ ಮೂರನೆಯ ಕ್ರಮ ನಾಲ್ಕನೇ ಮತ್ತು ಐದನೆಯದರೊಂದಿಗೆ ಆರಂಭಿಸಬಹುದು ಆದರೆ ನಾನು ಎರಡನೆಯದನ್ನು ಬಿಟ್ಟುಬಿಡುತ್ತೇನೆ ಏಕೆಂದರೆ ಪ್ರಾಥಮಿಕ ಉದ್ದೇಶ ಸರಿಯಾಗಿ ಸರಿಹೊಂದುವುದಿಲ್ಲ ಎಂದು ತೋರಿಸುತ್ತದೆ ಸ್ಲೈಡ್ ಟೈಮ್ ಅನ್ನು ಗಮನಿಸಿ 2235 ನಾವು ಮೊದಲು y ಮತ್ತು u ನಡುವಿನ ಘನ ಬಹುಪದೀಯ ಸಂಬಂಧವನ್ನು ಗುರುತಿಸುತ್ತೇವೆ ಮತ್ತು ನಂತರ ಇತರ ಎರಡು ಮಾದರಿಗಳನ್ನು ನಿರ್ಮಿಸುತ್ತೇವೆ ಮತ್ತು ಅದನ್ನು ಇಲ್ಲಿ ನಾನು ಮಾಡೋಣ ಆದ್ದರಿಂದ ನಾನು ಇಲ್ಲಿ ಹೊಂದಿದ್ದೇನೆ ಮತ್ತು ನಾನು ಏನು ಮಾಡಲಿದ್ದೇನೆ ನಾನು ಮಾದರಿಗಳನ್ನು ನಿರ್ಮಿಸಲು ಮತ್ತು ಭವಿಷ್ಯಕ್ಕಾಗಿ ಉಳಿದ ಐವತ್ತೊಂದುದನ್ನು ಬಳಸಲು ಮೊದಲ ನೂರ ಐವತ್ತು ಅಂಕಗಳನ್ನು ಪಡೆದುಕೊಳ್ಳಲಿದ್ದೇನೆ ಬಹುಶಃ ಇದು ನಿಮಗೆ ಉಪಯುಕ್ತವಾಗಲಿದೆ ಮತ್ತು ಆ ವ್ಯಾಯಾಮ ಸಹ ಅವಶ್ಯಕವಾಗಿದೆ ನಾನು ಉಪನ್ಯಾಸವನ್ನು ಉಲ್ಲೇಖಿಸಿರುವುದರಿಂದ ಅಡ್ಡ ಊರ್ಜಿತಗೊಳಿಸುವಿಕೆಗೆ ಆದ್ದರಿಂದ lm ನಲ್ಲಿ ಉಪಮೆಟ್ ಅನ್ನು ಮೊದಲ ಐವತ್ತು ಅಂಕಗಳನ್ನು ಬಳಸಿ ಹೇಳುವ ಮೂಲಕ ನಾನು ಈ ಆಯ್ಕೆಯನ್ನು ವ್ಯಾಯಾಮ ಮಾಡಬಹುದು ನೀವು ಯಾವುದೇ ಒಂದು ಐವತ್ತು ಅಂಕಗಳನ್ನು ಬಳಸಬಹುದು ಅಥವಾ ಉದ್ದವನ್ನು ಬದಲಾಯಿಸಬಹುದು ಸರಿ ನಾನು ಈ ಮಾಡ್ uy 3 ಅನ್ನು ಹೊಂದಿದ್ದೇನೆ ನಾವು ಇಲ್ಲಿಯೇ ಇತರ ಮಾದರಿಗಳನ್ನು ಅದೇ ರೀತಿಯಲ್ಲಿ ಮತ್ತು ಐದನೇ ಆದೇಶ ಬಹುಪದೋಕ್ತಿಗಳನ್ನೂ ಸಹ ನಿರ್ಮಿಸೋಣ ಹಾಗಾಗಿ ನಾನು ಅವರನ್ನು ಒಂದೇ ಬಾರಿ ನಿರ್ಮಿಸಲು ಹೋಗುತ್ತೇನೆ ಆದ್ದರಿಂದ ಇವುಗಳು ಮೂರು ವಿವಿಧ ಬಹುಪದೀಯ ಮಾದರಿಗಳಾಗಿವೆ ಈಗ ಈ ಮಾದರಿಗಳು ಎಷ್ಟು ಉತ್ತಮವೆಂದು ನಾವು ಕೇಳಬೇಕು ಈ ಮಾದರಿಗಳಿಗೆ ಒಂದು ಉತ್ತಮ ಪರೀಕ್ಷೆ ಸಹಜವಾಗಿ ಮಾಲಿಕ ಮಾದರಿಯನ್ನು ನೋಡಲು ಈ ಮಾಲಿಕ ಮಾದರಿಗಳಲ್ಲಿನ ಅಂದಾಜುಗಳ ನಿಯತಾಂಕಗಳು ಆದ್ದರಿಂದ ಇಲ್ಲಿ ಮೂರನೆಯ ಆದೇಶ ಬಹುಪದೀಯ ಫಿಟ್ನ ಸಾರಾಂಶವಾಗಿದೆ ಮತ್ತು ಪ್ಯಾರಾಮೀಟರ್ ಅಂದಾಜುಗಳು ಸತ್ಯಕ್ಕೆ ಹತ್ತಿರದಲ್ಲಿವೆ ಎಂದು ನೀವು ನೋಡಬಹುದು ಈ ಸಂದರ್ಭದಲ್ಲಿ ನಾನು ಸತ್ಯವನ್ನು ತಿಳಿದಿದ್ದೇನೆಂದರೆ ನಾನು ಡೇಟಾವನ್ನು ಅನುಕರಿಸಿದ್ದೇನೆ ಮತ್ತು ಅಂದಾಜುಗಳು ನಿಜವಾದ ಮೌಲ್ಯಗಳಿಗೆ ಹತ್ತಿರದಲ್ಲಿವೆ ಸ್ಪಷ್ಟ ಕಾರಣಗಳಿಗಾಗಿ ಅವುಗಳನ್ನು ನಿಖರವಾಗಿ ಸಮಾನ ಎಂದು ನೀವು ಎಂದಿಗೂ ನಿರೀಕ್ಷಿಸಬಾರದು ಇಲ್ಲಿರುವ ನಕ್ಷತ್ರಗಳು ಕಡಿಮೆ ಮೌಲ್ಯದ ಮೌಲ್ಯಗಳಿಂದ ಹೊರಬರುತ್ತಿವೆ ಮತ್ತು ಅಂದಾಜುಗಳು ಮಹತ್ವದ್ದಾಗಿವೆ ಎಂದು ಸೂಚಿಸುತ್ತದೆ ಆದ್ದರಿಂದ ಮೂರನೇ ಕ್ರಮಾಂಕದ ಬಹುಪದವು ಒಳ್ಳೆಯದು ಸ್ಲೈಡ್ ಟೈಮ್ ಅನ್ನು ನೋಡಿ 2517 ನಾವು ನಾಲ್ಕನೆಯ ಆದೇಶವನ್ನು ಇದೇ ರೀತಿ ನೋಡಬಹುದಾಗಿದೆ ಈಗ ನೀವು ಬೇರೆ ಏನನ್ನಾದರೂ ನೋಡುತ್ತೀರಿ ನನಗೆ ಸರಿಹೊಂದಿದೆ ಏಕೆಂದರೆ ಅದು ಏನಾಗುತ್ತದೆ ಎಂಬುದನ್ನು ನಾಲ್ಕನೆಯ ಆದೇಶ ಬಹುಪದೀಯ ನೋಟವಾಗಿದೆ ಮಧ್ಯದ ಪದವು ಸತ್ಯಕ್ಕೆ ತುಂಬಾ ಹತ್ತಿರದಲ್ಲಿದೆ ಮತ್ತು ನಂತರ ಇಲ್ಲಿ ಘರ್ಷಣೆಯ ಟಂಬಲ್ ಅನ್ನು ಪ್ರಾರಂಭಿಸುತ್ತದೆ ಮೂರನೇ ಕ್ರಮಾಂಕದ ಪದದ ಗುಣಾಂಕವು ಮಹತ್ವದ್ದಾಗಿಲ್ಲ ಎಂದು ನಾವು ಅಂದಾಜು ಮಾಡಿರುವ ಸತ್ಯಕ್ಕೆ ಅಂದಾಜುಗಳು ಅಂದಾಜು ಮಾಡುತ್ತವೆ ನೀವು ದೋಷವನ್ನು ನೋಡಬಹುದು U ಘನಕ್ಕೆ ಗುಣಾಂಕದ ಅಂದಾಜಿನ ದೋಷವು ಅಂದಾಜುಗೆ ಹೋಲಿಸಿದರೆ ಸಾಕಷ್ಟು ಗಮನಾರ್ಹವಾಗಿದೆ ಮತ್ತು ನಾಲ್ಕನೇ ಆದೇಶ ಗುಣಾಂಕ ಮತ್ತು ಬುದ್ಧಿವಂತ ರೀತಿಯಲ್ಲಿ ಅದಕ್ಕಾಗಿಯೇ ಶೂನ್ಯ ಸಿದ್ಧಾಂತವು ಯು ಘನ ಮತ್ತು ಗುಣಲಬ್ಧ ನಾಲ್ಕುಗೆ ಶೂನ್ಯವಾಗಿದೆಯೆಂದು ಹೇಳುವ ಯಾವುದೇ ನಕ್ಷತ್ರಗಳು ಇಲ್ಲಿಲ್ಲ ಆದರೆ ಅದು ಭಾಗಶಃ ಸರಿಯಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಆದರೆ ನಾವು ಅದರಲ್ಲಿರುವ ಗುಣಾಂಕವನ್ನು ಖಚಿತವಾಗಿ ತಿಳಿದಿದ್ದೇವೆ ನಾಲ್ಕು ಶೂನ್ಯವಾಗಿರಬೇಕು ಈ ಸರಳವಾದ ವ್ಯಾಯಾಮದಿಂದ ನಾವು ಏನನ್ನು ತೆಗೆದುಕೊಳ್ಳಬೇಕು ನಾವು ಸರಿಹೊಂದಿಸಿದಾಗ ನಿಜವಾದ ನಿಯತಾಂಕಗಳನ್ನು ಶೂನ್ಯವಾಗಿಲ್ಲದಿದ್ದರೂ ಸಹ ನಿಯತಾಂಕದ ಅಂದಾಜುಗಳ ಪರಿಸ್ಥಿತಿಯನ್ನು ನಾವು ಹೊಂದಬಹುದು ಅದು ಅತ್ಯಲ್ಪವಾಗಿರಬಹುದು ಹಾಗಾಗಿ ಇದು ಹೇಗೆ ಸರಿಹೊಂದುತ್ತದೆ ಎಂದು ನಮಗೆ ತಿಳಿದಿಲ್ಲ ಮತ್ತು ನಾನು ಯಾವಾಗಲೂ ಈ ಉದಾಹರಣೆಯನ್ನು ನೀಡಲು ಬಯಸುತ್ತೇನೆ ಡೇಟಾವು ಗುರುತಿನ ಮತ್ತು ನಿಯತಾಂಕಗಳಿಗಾಗಿ ಆಹಾರ ಅತಿಥಿಗಳು ಆದ್ದರಿಂದ ನಿಮ್ಮ ಅತಿಥಿಗಳು ಸಾಕಷ್ಟು ಆಹಾರ ಹೊಂದಿಲ್ಲದಿದ್ದರೆ ಕೆಲವು ಅತಿಥಿಗಳು ತೃಪ್ತರಾಗಬಹುದು ಮತ್ತು ಕೆಲವರು ಹಸಿವಿನಿಂದ ಹೋಗಬಹುದು ಯಾರು ಹಸಿವಿನಿಂದ ಹೋಗುತ್ತಾರೆ ಮತ್ತು ಯಾರು ತೃಪ್ತಿ ಹೊಂದುತ್ತಾರೆಂದು ನಮಗೆ ಗೊತ್ತಿಲ್ಲ ಆದರೆ ಅವರು ಯಾವಾಗಲೂ ಕೆಲವು ಅತಿಥಿಗಳು ಆಗಿದ್ದಾರೆ ಮತ್ತು ಯಾರು ಹಸಿವಿನಿಂದ ಹೋಗುತ್ತಾರೆ ಮತ್ತು ಅತಿಥಿಗಳು ಇಲ್ಲಿ ಮಾನದಂಡಗಳು ಹಸಿವಿನಿಂದ ಅರ್ಥವೇನು ಇಲ್ಲಿ ದೊಡ್ಡ ದೋಷಗಳು ನಾವು ಅದನ್ನು ಬಯಸುವುದಿಲ್ಲ ನಾವು ಅತಿಥಿಗಳನ್ನು ಆಮಂತ್ರಿಸುವಾಗ ಎಲ್ಲಾ ಅತಿಥಿಗಳು ತೃಪ್ತಿ ಹೊಂದಬೇಕೆಂದು ನಾವು ಬಯಸುತ್ತೇವೆ ಆದ್ದರಿಂದ ಯಾವಾಗಲೂ ನೆನಪಿಟ್ಟುಕೊಳ್ಳಿ ಡೇಟಾವು ಗುರುತಿಗಾಗಿ ಆಹಾರವಾಗಿದೆ ನಾವು ಆಮಂತ್ರಿಸಲು ಹೆಚ್ಚು ಬಯಸುವುದಿಲ್ಲ ನಾವು ಆಮಂತ್ರಣದಲ್ಲಿರಬಹುದು ಆದರೆ ಇದು ಮಾಡೆಲಿಂಗ್ನಲ್ಲಿ ಸಹ ಉತ್ತಮವಲ್ಲ ನೀವು ಊಟಕ್ಕೆ ಮೀಸಲಾಗಿರುವ ಅತಿಥಿಗಳ ಸಂಖ್ಯೆಯನ್ನು ನಿಖರವಾಗಿ ಆಮಂತ್ರಿಸಲು ಬಯಸುತ್ತೇವೆ ಏಕೆಂದರೆ ನೀವು ಆಹಾರದ ಯಾವುದೇ ನಷ್ಟವನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬಾರದು ಮತ್ತು ನೀವು ಮಾದರಿ ಮಾಡುತ್ತಿರುವಾಗ ಸಾದೃಶ್ಯ ಆಶಾದಾಯಕವಾಗಿ ನಿಮ್ಮೊಂದಿಗೆ ಉಳಿಯುತ್ತದೆ ಸ್ಲೈಡ್ ಟೈಮ್ ಅನ್ನು ನೋಡಿ 2747 ಮತ್ತು ನಾವು ಇನ್ನೊಂದಕ್ಕೆ ಇದೇ ನಡವಳಿಕೆಯನ್ನು ನಿರೀಕ್ಷಿಸಬೇಕು ಆದ್ದರಿಂದ ಐದನೆಯ ಆದೇಶ ಬಹುಪದೋಕ್ತಿಗೆ ಮಧ್ಯಂತರ ಪದವನ್ನು ಹೊರತುಪಡಿಸಿ ಯಾವುದೇ ಪ್ಯಾರಾಮೀಟರ್ ಅಂದಾಜುಗಳನ್ನು ಯಾವುದೂ ಗಮನಾರ್ಹವಾದುದು ಎಂದು ನೀವು ನೋಡಬಹುದು ಅಂದರೆ ಅವುಗಳಲ್ಲಿ ದೊಡ್ಡ ದೋಷಗಳು ಕಂಡುಬರುತ್ತವೆ ಆದ್ದರಿಂದ ಇದು ಸಂಪೂರ್ಣ ಟಾಸ್ಗಾಗಿ ನಿಸ್ಸಂಶಯವಾಗಿ ಹೋಗಿದೆ ನಾವು ಹೋಲಿಕೆ ಮಾಡಬಹುದು ನಾನು ಭವಿಷ್ಯವನ್ನು ಹೋಲಿಸಿ ನೋಡುತ್ತೇನೆ ಮಾದರಿಗಳ ಮುನ್ನೋಟಗಳನ್ನು ಲೆಕ್ಕಾಚಾರ ಮಾಡಲು ಹೇಗೆ ನಾನು ನಿಮಗೆ ತೋರಿಸುತ್ತೇನೆ ಮತ್ತು ನಾವು ಉಳಿದ ಐವತ್ತೊಂದು ಅಂಶಗಳಲ್ಲಿ ಮೂರನೆಯ ಆದೇಶ ಮತ್ತು ಐದನೇ ಆದೇಶ ಬಹುಪದೋಕ್ತಿಗಳ ಭವಿಷ್ಯವನ್ನು ಹೋಲಿಸಬಹುದು ಅಥವಾ ನಾವು ಸಂಪೂರ್ಣ ಡೇಟಾ ಸೆಟ್ಗಳನ್ನು ಆಯ್ಕೆ ಮಾಡಬಹುದು ಉಳಿದ ಐವತ್ತೊಂದು ಪಾಯಿಂಟ್ಗಳನ್ನು ನಾವು ಆಯ್ಕೆ ಮಾಡುತ್ತೇವೆ ಸ್ಲೈಡ್ ಟೈಮ್ ಅನ್ನು ನೋಡಿ 2825 ನಾನು ಅದನ್ನು ಮಾಡೋಣ ಇದನ್ನು yk Hat ಎಂದು ಕರೆಯುತ್ತೇವೆ ಆದ್ದರಿಂದ ನನಗೆ ಅವಕಾಶ ಮಾಡಿಕೊಡಿ ಮೊದಲು ಒಂದು ಭವಿಷ್ಯವನ್ನು ಲೆಕ್ಕಹಾಕುವ ಪ್ರಕ್ರಿಯೆ ಮತ್ತು ಡೇಟಾ ಫ್ರೇಮ್ ಅನ್ನು ರಚಿಸುವುದು ನೆನಪಿಡಿ R ಮಾದರಿ ಮುನ್ಸೂಚನೆಗಳು ಮತ್ತು ಮುಂತಾದವುಗಳಿಗೆ ಡೇಟಾ ಚೌಕಟ್ಟುಗಳನ್ನು ಸ್ವೀಕರಿಸುತ್ತದೆ ಹಾಗಾಗಿ ಡೇಟಾ ಫ್ರೇಮ್ ಅನ್ನು ರಚಿಸಲು ಅವಕಾಶವಿದೆ ಇಲ್ಲಿ ನಾನು ಕೇವಲ ಯುಕೆ 151 ರಿಂದ 201 ರವರೆಗೆ ಹೇಳಬಹುದು ಆದ್ದರಿಂದ ಅದು ನನ್ನದು ನನ್ನ ಟೆಸ್ಟ್ ಡಾಟಾ ಯುಕೆ ಮತ್ತು ಈಗ ನಾನು ಭವಿಷ್ಯವನ್ನು ಇಲ್ಲಿ ಸರಿ ಮಾಡಬಹುದು ಆದ್ದರಿಂದ ಮೊಟ್ uy ಮೂರು ಡಾಟ್ ಪರೀಕ್ಷಾ ಡೇಟಾವನ್ನು ಡಾಟ್ ಎಲ್ಎಮ್ ಅಥವಾ ಮುನ್ಸೂಚಿಸಲು ಮುನ್ಸೂಚಿಸುತ್ತದೆ ಊಹಿಸುವ ವಸ್ತುವು ನೋಡುವ ಮೂಲಕ ಮಾಡ್ಯು 3 ಇದು ಒಂದು ಮಾದರಿ ಇದು ಒಂದು ರೇಖಾತ್ಮಕ ಮಾದರಿ ವಸ್ತುವಿನ ಮೇಲೆ ಕೆಲಸ ಮಾಡಬೇಕೆಂದು ಅರ್ಥೈಸುತ್ತದೆ ಆದ್ದರಿಂದ dot lm ಸ್ಪಷ್ಟವಾಗಿ R ನಾನು ಹೇಳುವ ವಸ್ತು ಅಥವಾ ಮಾದರಿಯು ರೇಖೀಯ ಮಾದರಿಯ ಪ್ರಕಾರ ಎಂದು R ಹೇಳುತ್ತಿದೆಯೆಂದು ಊಹಿಸಿ ಮತ್ತು ನಂತರ ನಾನು ಮುನ್ನೋಟಗಳನ್ನು ಲೆಕ್ಕಾಚಾರ ಮಾಡಲು ಪರೀಕ್ಷಾ ಡೇಟಾವನ್ನು ಪೂರೈಸುತ್ತಿದ್ದೇನೆ ಮತ್ತು ಇದೇ ರೀತಿ ಐದನೇ ಆದೇಶಕ್ಕೂ ಇದನ್ನು ಮಾಡೋಣ ನಾಲ್ಕನೆಯ ಆದೇಶವನ್ನು ಹೋಲಿಸಲು ನಾನು ಅದನ್ನು ಬಿಡುತ್ತೇನೆ ನಿಮಗಾಗಿ ಕೆಲಸ ಮಾಡಲು ಏನಾದರೂ ಸರಿ ಆದ್ದರಿಂದ ನಾವು ಇದನ್ನು yk hat ಎಂದು ಕರೆಯುತ್ತೇವೆ ಮುನ್ಸೂಚನೆಯ ಅಂದಾಜುಗೆ ಅಂದಾಜಿನಲ್ಲಿ ಟೋಪಿ ಪದವನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ ಮತ್ತು ನಾನು ಅದೇ ಸಂಪ್ರದಾಯವನ್ನು ಬಳಸಿದ್ದೇನೆ ಈಗ ಭವಿಷ್ಯವನ್ನು ಹೋಲಿಸೋಣ ಆದ್ದರಿಂದ ನನಗೆ ಒಂದು ಕಥಾವಸ್ತುವಿದೆ ಮೊದಲನೆಯದಾಗಿ yk ಯ ಕಥಾವಸ್ತುವನ್ನು ನೋಡೋಣ ವಾಸ್ತವವಾಗಿ ನಾವು yk ಪರೀಕ್ಷೆಗೆ ಕೂಡ ಕರೆಯೋಣ ಟೆಸ್ಟ್ ಡೇಟಾ ಆಲ್ರೈಟ್ಗಾಗಿ yk ಗೆ ಅನುಗುಣವಾದ ವೇರಿಯೇಬಲ್ ಅನ್ನು ರಚಿಸಿ ಆದ್ದರಿಂದ ಇದೀಗ ಯುಕೆ ಟೆಸ್ಟ್ ಅಥವಾ ವೈ ಮತ್ತು ಪರೀಕ್ಷೆ ಇದು ಯುಕೆ ಪರೀಕ್ಷೆ ಅಲ್ಲ ನಾವು ಸೃಷ್ಟಿಸಿಲ್ಲ ಕ್ಷಮಿಸಿ ಆದ್ದರಿಂದ yk ಮತ್ತು uk ಗಳ ನಡುವಿನ 151 ರಿಂದ 201 ಪಾಯಿಂಟ್ಗಳ ಕಥಾವಸ್ತು ಇಲ್ಲಿದೆ ಮೂರನೆಯ ಆದೇಶ ಮತ್ತು ಐದನೇ ಕ್ರಮಾನುಗತ ಬಹುಪದೀಯ ಮಾದರಿಗಳ ಮುನ್ನೋಟಗಳು ಯಾವುವು ಎಂದು ಕೇಳೋಣ ನಾವು ಇಲ್ಲಿ ಸಾಲುಗಳನ್ನು ಉಪಯೋಗಿಸಬಹುದು ಮತ್ತು ಯುಕೆ ಟೆಸ್ಟ್ ಯಕ್ ಹ್ಯಾಟ್ 3 ಅನ್ನು ಹೇಳಬಹುದು ಮತ್ತು ಪ್ಲಾಟ್ ಹೇಗೆ ಎಂದು ನೋಡಲು ಕೆಂಪು ಬಣ್ಣವನ್ನು ನಾವು ಬಳಸಬಹುದು ಕ್ಷಮಿಸಿ ಇದು ಬಣ್ಣವಾಗಿದೆ ಆದ್ದರಿಂದ ಇಲ್ಲಿ ಬೇರೆ ವಿಧಾನವನ್ನು ತೆಗೆದುಕೊಳ್ಳೋಣ ಲೆಟ್ಸ್ ಕಥಾವಸ್ತುವಿನ ಸರಳವಾಗಿ ಯಕ್ ಹ್ಯಾಟ್ ಯಕ್ ಟೆಸ್ಟ್ ಮತ್ತು ನಂತರ ಪ್ಲಾಟ್ ಹೆಚ್ ಹ್ಯಾಟ್ 3 ಆದ್ದರಿಂದ ನಾವು ಇಲ್ಲಿ ಮುನ್ನೋಟಗಳನ್ನು ಹೋಲಿಸಬಹುದು ಸಮಯದ ಕಾರ್ಯವಾಗಿ ನಾನು yk ಅನ್ನು ಯೋಜಿಸಿದೆ ಸ್ಲೈಡ್ ಟೈಮ್ ಅನ್ನು ನೋಡಿ 3208 ಆದರೆ ನಾವು ಮೊದಲು ಮಾಡಿದಂತೆ ಕಥಾವಸ್ತುವನ್ನು ಸರಿಯಾಗಿ ಸರಿಹೊಂದುವಂತೆ ಮಾಡಬಹುದು ತದನಂತರ ನಾವು ಕೂಡಾ ನೀಲಿ ಬಣ್ಣದಲ್ಲಿ ಬಹುಶಃ ಬಣ್ಣವನ್ನು ಮಾಡಬಹುದು ಐದನೇ ಆದೇಶ ಬಹುಪದೋಕ್ತಿಯಿಂದ ಊಹಿಸಲಾಗಿದೆ ಮತ್ತು ಅದು ಎಲ್ಲಿಗೆ ಹೋಗಿದೆ ಎಂಬುದನ್ನು ನೋಡಿ ಆದ್ದರಿಂದ ನೀವು ನೋಡಬಹುದು ಈ ಸಂದರ್ಭದಲ್ಲಿ ಐದನೇ ಆದೇಶದ ಮುನ್ನೋಟಗಳು ಬೇರೆಯಾಗಿವೆ ಉಪನ್ಯಾಸದಲ್ಲಿ ಭವಿಷ್ಯವಾಣಿಯು ಅಸ್ಥಿರವಾಗಿದೆಯೆಂದು ನಾವು ನೋಡಿದ್ದೇವೆ ಈಗ ಈ ಭವಿಷ್ಯಸೂಚನೆಗಳು ಸಂಪೂರ್ಣವಾಗಿ ನಾವು ವರ್ತಿಸುವ ಶಬ್ದದ ಸಾಕ್ಷಾತ್ಕಾರವನ್ನು ಅವಲಂಬಿಸಿವೆ ಆದರೆ ವಾಸ್ತವವಾಗಿ ಮೊದಲನೆಯದಾಗಿ ನಿಯತಾಂಕ ಅಂದಾಜುಗಳು ಐದನೇ ಆದೇಶ ಸಂದರ್ಭದಲ್ಲಿ ವಿಶ್ವಾಸಾರ್ಹವಾಗಿರುವುದಿಲ್ಲ ಆದ್ದರಿಂದ ನಾವು ಮಾದರಿಯನ್ನು ಸಹ ನಂಬಬಾರದು ಮುನ್ನೋಟಗಳು ತುಂಬಾ ಮಹತ್ತರವಾಗಿಲ್ಲ ಎಂದು ನೀವು ನಂಬಬೇಕಾದರೂ ಸಹ ಈ ವ್ಯಾಯಾಮವನ್ನು ನೀವು ಪುನರಾವರ್ತಿಸಬೇಕೆಂದು ನಾನು ನಿಮಗೆ ಹೇಳಬಲ್ಲೆ ಈ ಪ್ಲಾಟ್ಗಳು ವಿಭಿನ್ನವಾಗಿ ಕಾಣುತ್ತವೆ ಮತ್ತು ಅಂದಾಜು ವಿಭಿನ್ನವಾಗಿ ಕಾಣುತ್ತದೆ ಏಕೆಂದರೆ ನೀವು ಶಬ್ದದ ವಿಭಿನ್ನ ಸಾಕ್ಷಾತ್ಕಾರವನ್ನು ರಚಿಸುತ್ತೀರಿ ಆದರೆ ಬಾಟಮ್ ಲೈನ್ ನೀವು ಹೆಚ್ಚು ಯೋಗ್ಯವಾಗಿದ್ದರೆ ಎರಡು ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಒಂದು ನಿಯತಾಂಕ ಅಂದಾಜಿನ ದೊಡ್ಡ ದೋಷಗಳನ್ನು ನೀವು ನೋಡುವಿರಿ ಅಂದರೆ ನೀವು ಅಂದಾಜು ಮಾಡಿರುವಿರಿ ನಿಮ್ಮ ಮಾದರಿಯನ್ನು ನಿಯತಾಂಕ ಮಾಡಿದ್ದೀರಿ ಮತ್ತು ಭವಿಷ್ಯವು ಎಲ್ಲೋ ಘೋರವಾಗಿಲ್ಲದೆ ದುಃಖಕರವಾಗಿ ವಿಫಲಗೊಳ್ಳುತ್ತದೆ ಆದರೆ ಅವರು ತಾಜಾ ಡೇಟಾ ಸೆಟ್ನಲ್ಲಿ ಕಳಪೆಯಾಗುತ್ತಾರೆ ಎಂದು ಎರಡು ಯಾವಾಗಲೂ ಮಾಡೆಲಿಂಗ್ನಲ್ಲಿ ಎಲ್ಲಿಯಾದರೂ ಸಾಧ್ಯವಾದಲ್ಲಿ ಕ್ರಾಸ್ ಊರ್ಜಿತಗೊಳಿಸುವಿಕೆಯ ಡೇಟಾ ಸೆಟ್ ಇದ್ದಲ್ಲಿ ಸಹಜವಾಗಿ ಕೆಲವು ಬಾರಿ ಎರಡು ಸಣ್ಣ ಡೇಟಾವನ್ನು ಹೊಂದಿರಬಹುದು ಆದರೆ ಇದು ಪರೀಕ್ಷಾ ಡೇಟಾ ಸೆಟ್ ಅನ್ನು ಹೊಂದಲು ಯಾವಾಗಲೂ ಅಭ್ಯಾಸವಾಗಿರಬೇಕು ಅಲ್ಲಿ ನೀವು ಪರೀಕ್ಷಾ ಡೇಟಾದಲ್ಲಿ ತರಬೇತಿ ಪಡೆದ ಮಾದರಿಯನ್ನು ಪರೀಕ್ಷಿಸಬಹುದಾಗಿದ್ದು ನಾವು ಪರೀಕ್ಷಾ ವಿದ್ಯಾರ್ಥಿಗಳಂತೆ ಪರೀಕ್ಷೆ ಪತ್ರಗಳಲ್ಲಿ ಪರೀಕ್ಷೆಗಳಿಗೆ ತರಬೇತಿ ನೀಡುತ್ತೇವೆ ಸರಿ ಆದ್ದರಿಂದ ನಿಮ್ಮ ಮೂಲಕ ಈ ವ್ಯಾಯಾಮ ಮೂಲಕ ಹೋಗಿ ಮತ್ತು ಮಾದರಿ ಏನು ಅರ್ಥ ಭಾವನೆ ಪಡೆಯಿರಿ ಲಿನ್ CO 2 ಅಥವಾ ನಾವು ಉದಾಹರಣೆಗಾಗಿ ಹೊಂದಿಕೊಳ್ಳುವ ಮಾದರಿಗಳು ಎಂಬುದನ್ನು ನಾನು ನಿಮಗೆ ತೋರಿಸಲು ಬಯಸುತ್ತೇನೆ mod yk 3 ಕ್ಷಮಿಸಿ ಯುಕೆ uy 3 ನೀವು ಟೈಪ್ ಮಾಡಿದರೆ ಅದು ನಿಮಗೆ ಕೊಡುವುದು ಆದರೆ ನೀವು ಬಯಸಿದರೆ mod uy 3 ರಲ್ಲಿನ ಪೂರ್ಣ ಘಟಕಗಳ ಪಟ್ಟಿ ಲಕ್ಷಣಗಳು ಎಲ್ಎಮ್ ನಿಂದ ಹಿಂತಿರುಗಿಸಲ್ಪಟ್ಟಿರುವ ಈ ಪ್ರತಿಯೊಂದು ಮಾದರಿಗಳಲ್ಲಿರುವ ಇತರ ಎಲ್ಲಾ ವಿಷಯಗಳು ಯಾವುವು ಎಂದು ನಿಮಗೆ ತಿಳಿಸುತ್ತದೆ ನೀವು ಗುಣಾಂಕಗಳನ್ನು ಹೊಂದಿದ್ದು ಅಳವಡಿಸಿದ ಮೌಲ್ಯಗಳು ನೀವು ಫಿಟ್ಸ್ ಅನ್ನು ಹೋಲಿಕೆ ಮಾಡಬಹುದು ಅಳವಡಿಸಲಾಗಿರುವ ಮೌಲ್ಯಗಳು ತರಬೇತಿ ಮಾಹಿತಿಯ ಮಾದರಿಗಳ ಮುನ್ನೋಟಗಳಾಗಿವೆ ನಾವು ಮಾಡಿದಂತೆ ನೀವು ಉಳಿಕೆಗಳನ್ನು ಹೊರತೆಗೆಯಬಹುದು ನೀವು ರೇಖೀಯ ಸಮೀಕರಣಗಳೊಂದಿಗೆ ಎಷ್ಟು ಪರಿಣತಿಯನ್ನು ಹೊಂದಿದ್ದೀರಿ ಎಂಬುದರ ಆಧಾರದ ಮೇಲೆ ಇತರ ವಿವರಗಳನ್ನು ಅದು ಹೇಗೆ ಕರೆಯಲಾಗಿದೆಯೆಂಬುದನ್ನು ಸಹ ಪಡೆಯಬಹುದು Lm ದಿನನಿತ್ಯದ ಒಂದು ರೇಖಾತ್ಮಕವಲ್ಲದ ಆವೃತ್ತಿಯು ಸಹ ಇದೆ ಮತ್ತು ಗ್ಲೆಮ್ ಎಂಬ ಸಾಮಾನ್ಯೀಕೃತ ಆವೃತ್ತಿಯು ಇದೆ ರೇಖಾತ್ಮಕವಲ್ಲದ ಆವೃತ್ತಿಯು ರೇಖಾತ್ಮಕವಲ್ಲದ ಕನಿಷ್ಠ ಚೌಕಗಳ ವಿಧಾನವನ್ನು ಬಳಸುತ್ತದೆ ಆಶಾದಾಯಕವಾಗಿ ಕೆಲವು ದಿನಗಳಲ್ಲಿ ನಾವು ಆ ಮೇಲೆ ಹೋಗಲು ಅವಕಾಶವಿರುತ್ತದೆ ಆದರೆ ನಾವು ತೀರ್ಮಾನಿಸಬೇಕಾಗಿದೆ ಮತ್ತು ಈ ಮಾದರಿಯ ಅಧಿವೇಶನವನ್ನು ನೀವು ಆನಂದಿಸಿರುವಿರಿ ಯಾವಾಗಲೂ ನೀವು ಮಾಡೆಲಿಂಗ್ಗೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗಳೊಂದಿಗೆ ಅಥವಾ ಆರ್ನಲ್ಲಿ ಮಾದರಿಗಳನ್ನು ಹೇಗೆ ಹೊಂದಿಸಬೇಕು ಎಂದು ಹೇಳಿದಾಗ ನಮಗೆ ಖಂಡಿತವಾಗಿ ಸಂತೋಷವಾಗುತ್ತದೆ ನಿಮಗೆ ಸಹಾಯ ಮಾಡುವುದು ನಮಗೆ ಸಂತೋಶ ಎಂದು ಹೇಳುವ ಮೂಲಕ ನಾನು ಮುಕ್ತಾಯ ಗೊಳಿಸುತ್ತೇನೆ ಒಳ್ಳೆಯ ದಿನವಿರಲಿ